ಪ್ರಾಯೋಗಿಕ ವಿನ್ಯಾಸದ ಪರಿಚಯದ ಈ ಮುಂದುವರಿಕೆಗೆ ಸ್ವಾಗತ ಖಂಡಿತವಾಗಿಯೂ ಕಾಲ್ಪನಿಕವಾದ ಒಂದು ಸರಳ ಉದಾಹರಣೆಯೊಂದಿಗೆ ನಾವು ಪ್ರಾರಂಭಿಸುತ್ತೇವೆ ಹಾಗಾಗಿ ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ ಗಳಿಸಿದ ರನ್ಗಳನ್ನು ಒಳಗೊಂಡಿರುವ ಟೇಬಲ್ನಲ್ಲಿ ನಾನು ಪ್ರಸ್ತುತಪಡಿಸುತ್ತಿದ್ದೇನೆ ಈ ಆಟ ನಿಮಗೆ ಎಲ್ಲರಿಗೂ ತಿಳಿದಿದೆ ಮತ್ತು ಅದರ ನಿಯಮಗಳನ್ನು ತಿಳಿಸುತ್ತೇನೆ ಎರಡು ಇನ್ನಿಂಗ್ಸ್ ಮತ್ತು ಬ್ಯಾಟ್ಸ್ಮನ್ ಪಂದ್ಯಗಳಲ್ಲಿ ಎರಡು ಅವಕಾಶಗಳನ್ನು ಪಡೆಯುತ್ತಾರೆ ಮೊದಲ ಇನ್ನಿಂಗ್ಸ್ ಮತ್ತು ಎರಡನೇ ಇನ್ನಿಂಗ್ಸ್ ಆದ್ದರಿಂದ ಅಂಕಗಳು ಕೊನೆಯ ಅಂಕಣದಲ್ಲಿ ಪಟ್ಟಿಮಾಡಲ್ಪಟ್ಟಿವೆ ಮತ್ತು ಈ ಪ್ರಯೋಗದಲ್ಲಿ ನಾವು ಮಾಡಲು ಪ್ರಯತ್ನಿಸುತ್ತಿರುವವರು ಒಬ್ಬ ವ್ಯಕ್ತಿಯನ್ನು ಹೊಂದಿರುವ ಪಾನೀಯದ ಬಗೆ ಅಥವಾ ಬ್ಯಾಟ್ಸ್ಮನ್ ಅವರ ಅಭಿನಯವನ್ನು ಪ್ರಭಾವ ಬೀರಲು ಹೊರಬರುವ ಮೊದಲು ಎಂಬುದನ್ನು ಕಂಡುಕೊಳ್ಳುವುದು ನಾವು ಪರಿಗಣಿಸುವ ಮತ್ತೊಂದು ಅಂಶವೆಂದರೆ ಅವರು ಬಳಸುವ ಬ್ಯಾಟ್ನ ತೂಕ ಸಾಮಾನ್ಯವಾಗಿ ಅವರು ಹೊಂದಿದ ಪಾನೀಯದ ಪ್ರಕಾರ ಅಥವಾ ಅವರು ಬಳಸುತ್ತಿರುವ ಬ್ಯಾಟಿಯ ತೂಕವು ಸ್ವತಂತ್ರವಾಗಿರುತ್ತದೆಯೆಂದು ನಾವು ಭಾವಿಸುತ್ತೇವೆ ಆದರೆ ಅವರು ಪರಸ್ಪರರ ಮೇಲೆ ಪರಿಣಾಮ ಬೀರಬಹುದು ಅಥವಾ ಎರಡು ಅಂಶಗಳ ನಡುವಿನ ಪರಸ್ಪರ ಕ್ರಿಯೆ ಇರಬಹುದು ನಾವು ಈ ಉದಾಹರಣೆಯಲ್ಲಿ ಪ್ರದರ್ಶಿಸಲಿದ್ದೇವೆ ಮಿನಿ ಟ್ಯಾಬ್ ತಂತ್ರಾಂಶವನ್ನು ಬಳಸಿಕೊಂಡು ಈ ಉದಾಹರಣೆಯನ್ನು ವಿಶ್ಲೇಷಿಸಲಾಗಿದೆ ಇದು ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆ ಸಾಫ್ಟ್ವೇರ್ ಆಗಿದೆ ಇದು ಪ್ರಯೋಗಗಳ ವಿನ್ಯಾಸವನ್ನೂ ಸಹ ಒಳಗೊಂಡಿದೆ ನೀವು ಪ್ರಾಯೋಗಿಕ ಆವೃತ್ತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಇದನ್ನು ನಿಮಗಾಗಿ ಪರಿಶೀಲಿಸಬಹುದು ಆದ್ದರಿಂದ ನಾವು ಬ್ಯಾಟ್ನ ತೂಕವನ್ನು ಮೊದಲ ಅಥವಾ ಎರಡನೆಯ ಕಾಲಮ್ನಲ್ಲಿ ಹೊಂದಿದ್ದೇವೆ ನೀವು ಲೈಟ್ ಬ್ಯಾಟ್ ಮತ್ತು ಭಾರೀ ಬ್ಯಾಟ್ ಅನ್ನು ಹೊಂದಬಹುದು ಮತ್ತು ನಂತರ ಬ್ಯಾಟ್ಸ್ಮನ್ ಬಿಯರ್ ಅನ್ನು ಕುಡಿಯುತ್ತಾರೆ ಇದು ಭಾರತದಲ್ಲಿ ಅನುಮತಿಸಲಾಗಿದೆಯೆ ಎಂದು ನನಗೆ ಗೊತ್ತಿಲ್ಲ ವಿದೇಶಿ ದೇಶಗಳಲ್ಲಿ ಈ ವಿಷಯಗಳು ಬಹಳ ಸಾಮಾನ್ಯವಾಗಿದೆ ಹಾಗಾಗಿ ಬ್ಯಾಟ್ಸ್ಮನ್ಗೆ ಉತ್ತಮ ಬಡ್ತಿ ನೀಡಬೇಕೆಂದರೆ ಅವರು ಬಿಯರ್ ಹೊಂದಿದ್ದರು ಅಥವಾ ಚಹಾವನ್ನು ಹೊಂದಿರಬಹುದು ಅವರು ಗಂಭೀರ ವಿಧವಾದರೆ ಇವುಗಳು ಗಳಿಸಿದ ರನ್ಗಳು ಮತ್ತು ಬ್ಯಾಟ್ಸ್ಮನ್ ಗಳಿಸಿದ ರನ್ನಲ್ಲಿ ಗಣನೀಯ ವ್ಯತ್ಯಾಸವಿದೆ ಎಂದು ನೀವು ನೋಡಬಹುದು ಮತ್ತು ಲಂಬ ಸ್ಕೇಲ್ನಲ್ಲಿ ಪ್ರತಿನಿಧಿಸುವ ಪ್ರಕಾರ ಕುಡಿಯುವವರ ಬ್ಯಾಟ್ನ ಪ್ರಕಾರ ಅಥವಾ ಬ್ಯಾಟಿಯ ತೂಕದ ಸಮತಲ ಪ್ರಮಾಣದಲ್ಲಿ ತೋರಿಸಲಾಗಿದೆ ಎಂದು ನೀವು ನೋಡಬಹುದು ಹಾಗಾಗಿ ಬ್ಯಾಟ್ಸ್ಮನ್ ಸರಾಸರಿ ಬ್ಯಾಟ್ಮನ್ ಮತ್ತು ಬಿಯರ್ ಇದ್ದಾಗ ಇದು ಬ್ಯಾಟ್ಸ್ಮನ್ನ ಸರಾಸರಿ ಪ್ರದರ್ಶನವಾಗಿದ್ದು ಅವರು ಬ್ಯಾಟ್ ಮತ್ತು ಚಹಾವನ್ನು ಹೊಂದಿರುವಾಗ ಸರಾಸರಿ ಸಾಧನೆಯಾಗಿದೆ ಚಹಾ ಮತ್ತು ಭಾರೀ ಬ್ಯಾಟುಗಳನ್ನು ಹೊಂದಿರುವ ಬ್ಯಾಟುಗಾರನ ಸರಾಸರಿ ಪ್ರದರ್ಶನ 24 ಎಂದು ನೀವು ನೋಡಬಹುದು ಮತ್ತು ನಂತರ ಬಿಯರ್ ಮತ್ತು ಭಾರೀ ಬ್ಯಾಟ್ ಸರಾಸರಿ ಪ್ರದರ್ಶನ 51 ನಲ್ಲಿ ಅತ್ಯಧಿಕವಾಗಿದೆ ಆದ್ದರಿಂದ ಇದನ್ನು ಮತ್ತಷ್ಟು ವಿಶ್ಲೇಷಿಸೋಣ ಇದು ಮುಖ್ಯ ಪರಿಣಾಮದ ಕಥಾವಸ್ತು ಎಂದು ನೀವು ನೋಡಬಹುದು ಇದು ಬ್ಯಾಟ್ನ ಪರಿಣಾಮ ಮಾತ್ರ ಮತ್ತು ಪಾನೀಯದ ಪರಿಣಾಮ ಮಾತ್ರ ಹಾಗಾಗಿ ಬ್ಯಾಟುಗಾರನು ಬ್ಯಾಟ್ ಬ್ಯಾಟ್ನಿಂದ ಭಾರೀ ಬ್ಯಾಟ್ಗೆ ಹೋಗುತ್ತಿರುವಾಗ ಸರಾಸರಿ ಪ್ರದರ್ಶನವು ಉತ್ತಮಗೊಳ್ಳುತ್ತದೆ ಮತ್ತು ಅವರು ಬಿಯರ್ನಿಂದ ಚಹಾಕ್ಕೆ ಹೋಗುತ್ತಿದ್ದಾಗ ಸರಾಸರಿ ಸಾಧನೆ ಸುಧಾರಿಸುತ್ತದೆ ಆದರೆ ಇದು ನಮಗೆ ಸಂಪೂರ್ಣ ಚಿತ್ರವನ್ನು ಹೇಳುತ್ತಿಲ್ಲ ಸರಿ ನಾವು ಪರಸ್ಪರ ಕ್ರಿಯೆಯನ್ನು ನೋಡಬೇಕು ಈಗ ಇದು ತುಂಬಾ ಆಸಕ್ತಿದಾಯಕವಾಗಿದೆ ಒಬ್ಬ ಬ್ಯಾಟ್ಸ್ಮನ್ ಬಿಯರ್ನಿಂದ ಚಹಾಕ್ಕೆ ಹೋಗುತ್ತಿದ್ದಾಗ ಕಾರ್ಯಕ್ಷಮತೆ ಹೆಚ್ಚುತ್ತಿದೆ ಅವನು ಒಂದು ಬೆಳಕಿನ ಬ್ಯಾಟ್ ಅನ್ನು ಬಳಸುತ್ತಿರುವಾಗ ಆದರೆ ಅವರು ಭಾರೀ ಬ್ಯಾಟ್ ಅನ್ನು ಬಳಸುತ್ತಿದ್ದಾಗ ಬಿಯರ್ ಮತ್ತು ಭಾರೀ ಬ್ಯಾಟ್ನ ಸಂಯೋಜನೆಯು ಭಾರೀ ಬ್ಯಾಟ್ ಮತ್ತು ಚಹಾ ಸರಿಗಳ ಸಂಯೋಜನೆಯಿಂದ ಉತ್ತಮ ಅಭಿನಯಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಿಸ್ಸಂಶಯವಾಗಿ ಆಲ್ಕೊಹಾಲ್ನ ಪ್ರಭಾವದ ಅಡಿಯಲ್ಲಿ ಬ್ಯಾಟುಗಾರನು ಹೆಚ್ಚು ಹುಚ್ಚುಚ್ಚಾಗಿ ಸ್ವಿಂಗ್ ಮಾಡಲು ಮತ್ತು ಹೆಚ್ಚು ಹೆಚ್ಚಾಗಿ ಸಂಪರ್ಕವನ್ನು ಸಾಧಿಸಬಲ್ಲನು ಮತ್ತು ನಂತರ ಹೆಚ್ಚಿನ ರನ್ಗಳನ್ನು ಸ್ಕೋರ್ ಮಾಡಬಲ್ಲನು ಆದರೆ ಇದು ಬ್ಯಾಟ್ನ ತೂಕ ಮತ್ತು ಪಾನೀಯದ ಬಗೆಗಿನ ಬಲವಾದ ಸಂವಾದವನ್ನು ಹೊಂದಿರುವ ಒಂದು ಉದಾಹರಣೆಯಾಗಿದೆ ಎರಡು ಅಸ್ಥಿರಗಳ ನಡುವಿನ ಸಂವಹನವಿಲ್ಲದಿದ್ದರೆ ಎರಡು ಸಾಲುಗಳು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ನಿಮ್ಮ ಪ್ರಯೋಗಗಳ ವಿನ್ಯಾಸವನ್ನು ಮಾಡುವಾಗ ಏಕೈಕ ಪರಿಣಾಮ ಅಥವಾ ಏಕೈಕ ಅಂಶದ ಪ್ಲಾಟ್ಗಳು ಮಾತ್ರ ನೋಡಬೇಡಿ ಪರಸ್ಪರ ಪ್ಲಾಟ್ಗಳು ನೋಡಿ ಮತ್ತು ಸಂವಹನ ಪ್ಲಾಟ್ಗಳು ಸಮಾನಾಂತರವಾಗಿದ್ದರೆ ಅಸ್ಥಿರಗಳು ಒಂದಕ್ಕೊಂದು ಸಂವಹನ ಮಾಡುತ್ತಿಲ್ಲವಾದರೂ ಅವು ಪರಸ್ಪರ ಛೇದಿಸಿದರೆ ಅಥವಾ ಅವು ಒಂದಕ್ಕೊಂದು ಸಂಪರ್ಕಿಸಿದ್ದರೆ ಅಥವಾ ಅವುಗಳು ಒಂದರಿಂದ ಪರಸ್ಪರ ಬೇರೆಡೆಗೆ ತಿರುಗುತ್ತವೆ ಆಗ ಅದು ಒಂದು ಸಂವಹನವಿದೆ ಎಂದು ತೋರಿಸುತ್ತದೆ ಆದ್ದರಿಂದ ಇದು ಪ್ರಯೋಗಗಳ ವಿನ್ಯಾಸದಲ್ಲಿ ಪರಿಗಣಿಸಲು ಬಹಳ ಆಸಕ್ತಿದಾಯಕ ಮತ್ತು ಪ್ರಮುಖ ಅಂಶವಾಗಿದೆ ಆದ್ದರಿಂದ ನಾವು ಪರಸ್ಪರ ಪರಿಣಾಮಗಳನ್ನು ವ್ಯಾಖ್ಯಾನಿಸೋಣ ಮೊದಲ ಅಂಶದ ಬದಲಾವಣೆಯು ಎರಡನೇ ಅಂಶದ ಒಂದು ಹಂತದಲ್ಲಿ ಔಟ್ಪುಟ್ ಪ್ರತಿಕ್ರಿಯೆಯಲ್ಲಿ ನಿರ್ದಿಷ್ಟ ಬದಲಾವಣೆಯನ್ನು ಉಂಟುಮಾಡಿದರೆ ಎರಡನೆಯ ಅಂಶದ ಎರಡನೆಯ ಹಂತದಲ್ಲಿ ಮೊದಲ ಅಂಶ ಮಟ್ಟದಲ್ಲಿ ಒಂದೇ ರೀತಿಯ ಬದಲಾವಣೆಯು ಗಮನಾರ್ಹವಾದ ವಿಭಿನ್ನ ಫಲಿತಾಂಶದ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ ಆದ್ದರಿಂದ ನೀವು ಈ ಎರಡು ಬಾರಿ ಅದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಬಯಸಬಹುದು ಒಂದು ನಿರ್ದಿಷ್ಟ ಅಂಶಕ್ಕಾಗಿ ನೀವು ಒಂದು ಹಂತದಿಂದ ಇನ್ನೊಂದಕ್ಕೆ ಹೋಗುವಾಗ ಅದು ಎರಡನೆಯ ಅಂಶಕ್ಕೆ ನೀವು ಯಾವ ಮಟ್ಟವನ್ನು ನಿಗದಿಪಡಿಸಿದ್ದೀರಿ ಎಂಬುದನ್ನು ಅವಲಂಬಿಸಿರುತ್ತದೆ ಎರಡನೆಯ ಅಂಶಕ್ಕಾಗಿ ನೀವು ಸ್ಥಿರಗೊಳಿಸಿದ ಹಂತವು ಒಂದು ವ್ಯತ್ಯಾಸವನ್ನು ಉಂಟುಮಾಡಿದರೆ ನಂತರ ಎರಡು ಅಸ್ಥಿರಗಳನ್ನು ಸಂವಹನ ಮಾಡಲು ಹೊಂದಿಸಲಾಗಿದೆ ಇದೀಗ ANOVA ಕೋಷ್ಟಕ ಏನು ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಬದಲಾವಣೆಯ ಮೂಲವನ್ನು ಪಟ್ಟಿ ಮಾಡಿದ್ದೇವೆ ಚಿಕಿತ್ಸೆಗಳು B ಚಿಕಿತ್ಸೆಗಳು ಮತ್ತು ನಂತರ ಎರಡು ಚಿಕಿತ್ಸೆಗಳ ನಡುವಿನ ಪರಸ್ಪರ ಕ್ರಿಯೆ ಹಿಂದಿನ ANOVA ಕೋಷ್ಟಕ ಮತ್ತು ಪ್ರಸ್ತುತದ ನಡುವಿನ ವ್ಯತ್ಯಾಸವೆಂದರೆ ಈಗ ನಾವು ಎರಡು ಅಸ್ಥಿರಗಳ ಜೊತೆ ವ್ಯವಹರಿಸುತ್ತೇವೆ ಮತ್ತು ನಾವು ಎರಡು ವ್ಯತ್ಯಾಸಗಳ ನಡುವಿನ ಸಂವಾದಗಳನ್ನು ಪರಿಗಣಿಸಬೇಕು ಆದ್ದರಿಂದ ಬಿ ಚಿಕಿತ್ಸೆಗೆ ಮತ್ತು ಸಂವಹನಕ್ಕಾಗಿ ಚಿಕಿತ್ಸೆಯಲ್ಲಿ ವ್ಯತ್ಯಾಸಗಳ ಚೌಕಗಳ ಮೊತ್ತವನ್ನು ನಾವು ಕಂಡುಕೊಳ್ಳುತ್ತೇವೆ ಮತ್ತು ನಾವು ಸೂಕ್ತವಾದ ಡಿಗ್ರಿ ಸ್ವಾತಂತ್ರ್ಯದ ಮೂಲಕ ಪ್ರತಿ ಚೌಕಗಳ ಮೊತ್ತವನ್ನು ಅಳೆಯುತ್ತೇವೆ ಎ ಅಂಶವು ಎ ಎಂದರೆ ಅಂಶ ಬಿ ಗೆ ಮಟ್ಟಗಳ ಸಂಖ್ಯೆ ಆದ್ದರಿಂದ ನಾವು 1 ರಿಂದ 1 ರಿಂದ 1 ರಿಂದ ಕಳೆಯುತ್ತೇವೆ ಮತ್ತು ನಂತರ ಇಲ್ಲಿ ಮಂಡಿಸಲಾದ ಸರಾಸರಿ ಚೌಕಗಳನ್ನು ಪಡೆಯಲು ಬಿ ಮೈನಸ್ 1 ರ ಮೂಲಕ b ನ ಚೌಕಗಳ ಮೊತ್ತವನ್ನು ಒಂದು ಮೈನಸ್ 1 ರಿಂದ ಚೌಕಗಳ ಮೊತ್ತವನ್ನು ಭಾಗಿಸುತ್ತದೆ ಅಂತೆಯೇ a ಮತ್ತು b ನಡುವಿನ ಪರಸ್ಪರ ಕ್ರಿಯೆಯ ಸ್ವಾತಂತ್ರ್ಯದ ಡಿಗ್ರಿಗಳು ಮೈನಸ್ 1 ಪಟ್ಟು ಬಿ ಮೈನಸ್ 1 ಎಂದು ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ಆದ್ದರಿಂದ ನೀವು ಮೈನಸ್ 1 ಆಗಿ ಬಿ ಮೈನಸ್ 1 ಆಗಿ ಅಬ್ ಚೌಕದ ಮೊತ್ತವನ್ನು ಹೊಂದಿರುವ ಸರಾಸರಿ ಚೌಕಗಳನ್ನು ಹೊಂದಿರುತ್ತೀರಿ ಇವುಗಳು ನಿಜವಾದ ಪ್ರಯೋಗಗಳಿಂದ ಉಂಟಾದ ವ್ಯತ್ಯಾಸಗಳನ್ನು ಪ್ರತಿನಿಧಿಸುತ್ತವೆ ಆದರೆ ನೀವು ಈ ಪ್ರಯೋಗಗಳನ್ನು ಪುನರಾವರ್ತಿಸುವಾಗ ತೋರಿಸಿದ ಬದಲಾವಣೆಯ ಆಧಾರದ ಮೇಲೆ ನಾವು ದೋಷವನ್ನು ಹೊಂದಿದ್ದೇವೆ ನೀವು ಎಲ್ಲಾ ಪ್ರಯೋಗಗಳನ್ನು ಪುನರಾವರ್ತಿಸಿ ಅಥವಾ ಕೇಂದ್ರ ಹಂತದಲ್ಲಿ ನೀವು ಪ್ರಯೋಗಗಳನ್ನು ಪುನರಾವರ್ತಿಸಿ ಸೆಂಟರ್ ಬಿಂದುವಿನಿಂದ ನಿಜವಾಗಿ ಅರ್ಥವೇನು ಇದೀಗ ಚಿಂತಿಸಬೇಡಿ ಸ್ವಲ್ಪ ಸಮಯದ ನಂತರ ನಾವು ವಿಶಯಕ್ಕೆ ಬರುತ್ತೇವೆ ಉದಾಹರಣೆಗಾಗಿ ವೈಯಕ್ತಿಕ ಮಾಪಕಗಳನ್ನು ನಾವು ನೋಡಬಹುದು ದೋಷವನ್ನು ತೋರಿಸಿದ ಬದಲಾವಣೆಯೊಂದಿಗೆ ಚಿಕಿತ್ಸೆಯನ್ನು ಹೋಲಿಸು ಮತ್ತು ಸರಿಯಾದ ಎಫ್ ಮೌಲ್ಯವನ್ನು ಪಡೆದುಕೊಳ್ಳಿ ನಿಸ್ಸಂಶಯವಾಗಿ ಚಿಕಿತ್ಸೆಯು ಬಹಳ ಮುಖ್ಯವಾದುದಾದರೆ ಅದು ಸಂಪೂರ್ಣವಾಗಿ ಪ್ರಾಬಲ್ಯವಾಗುತ್ತದೆ ಏನು ಸಂಪೂರ್ಣವಾಗಿ ಪ್ರಾಬಲ್ಯವಾಗುತ್ತದೆ ಇಚ್ಛೆಯ ಸರಾಸರಿ ಚೌಕಗಳು ದೋಷದ ಮೇಲೆ ಸಂಪೂರ್ಣವಾಗಿ ಪ್ರಭಾವ ಬೀರುತ್ತವೆ ಮತ್ತು ಆದ್ದರಿಂದ ನೀವು ತುಂಬಾ ಹೆಚ್ಚಿನ F ಮೌಲ್ಯವನ್ನು ಹೊಂದಿರುತ್ತೀರಿ ಹಾಗೆಯೇ ಬಿ ಗೆ ಸಂವಹನದ ಪರಿಣಾಮವು ಮುಖ್ಯವಲ್ಲವಾದರೆ ಆಗ ಏನಾಗಬಹುದು ಎಂಬುದು ಎಬಿಗೆ ಹೋಲಿಸಬಹುದಾದ ಸರಾಸರಿ ವರ್ಗವಾಗಿದೆ ಮತ್ತು ನೀವು 1 ರ ಪ್ರಮಾಣದಲ್ಲಿ ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ಇದು ಎಫ್ ನಿಂದ ಸಂಭವನೀಯತೆ ಸೂಚಿಸುತ್ತದೆಈ ವೇರಿಯಬಲ್ ಚಾರ್ಟ್ ಸರಿ ಎಂದು ಮುಖ್ಯವಲ್ಲ P ಮೌಲ್ಯ ಎಂದು ಕರೆಯಲಾಗುವ ಏನೋ ಇದೆ ಆದರೆ ಅದನ್ನು ನಿಮಗೆ ಅರ್ಥಮಾಡಿಕೊಳ್ಳಲು ನಾನು ಬಿಡುತ್ತೇನೆ ಇದು ತುಂಬಾ ನೇರವಾಗಿದೆ ಇದು ಒಂದು ರೀತಿಯ ದೋಷದೊಂದಿಗೆ ಮಾಡಲು ಏನಾದರೂ ಹೊಂದಿದೆ ಮತ್ತು ಸಸ್ಪೆನ್ಸ್ನಲ್ಲಿ ಇಡಲು ಅಗತ್ಯವಿಲ್ಲ p ಮೌಲ್ಯವು ಒಂದು ದೋಷವನ್ನು ಒಪ್ಪಿಸುವ ಸಂಭವನೀಯತೆಯನ್ನು ಸೂಚಿಸುತ್ತದೆ ಮತ್ತು ಸ್ಪಷ್ಟವಾಗಿ ಎಫ್ ಮೌಲ್ಯವು ಬಹಳ ವೇಳೆ ಪಿ ಮೌಲ್ಯವು ಬಹಳ ಚಿಕ್ಕದಾಗಿದೆ ಏಕೆಂದರೆ ನೀವು ಎಫ್ ವಿತರಣೆಯ ಬಾಲ ಅಂತ್ಯಕ್ಕೆ ಹೋಗುತ್ತಿದ್ದರೆ ಮತ್ತು ಸಂಭವನೀಯತೆ ತುಂಬಾ ಚಿಕ್ಕದು ಮತ್ತು ಆದ್ದರಿಂದ ಒಂದು ರೀತಿಯ ದೋಷವನ್ನು ಮಾಡುವ ಸಂಭವನೀಯತೆ ಬಹಳ ಚಿಕ್ಕದಾಗಿದೆ ಹಾಗಾಗಿ ನಿಮಗೆ ನೆನಪಿಲ್ಲದಿದ್ದರೆ ಹಿಂದಿನ ಉಪನ್ಯಾಸಗಳಿಗೆ ಹಿಂತಿರುಗಿ ನಂತರ ಟೈಪ್ ದೋಷದಿಂದ ಅರ್ಥವೇನು ಎಂದು ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಈಗ ನಾವು ಕೆಲವು ಪ್ರಯೋಗಗಳನ್ನು ಮಾಡಿದ್ದೇವೆ ಮತ್ತು ನೀವು ಅವುಗಳನ್ನು ವಿಶ್ಲೇಷಿಸಿ ಪುನರಾವರ್ತಿಸುವ ಪ್ರಯೋಗಗಳನ್ನು ನಡೆಸಿ ಅವುಗಳನ್ನು ಮಿನಿ ಟ್ಯಾಬ್ನಂತಹ ಸಂಖ್ಯಾಶಾಸ್ತ್ರದ ಸಾಫ್ಟ್ವೇರ್ನಲ್ಲಿ ಇರಿಸಿಕೊಳ್ಳಿ ಪ್ರತಿಕ್ರಿಯೆ ಪ್ಲಾಟ್ಗಳು ದೊರೆತ ಮೇಲೆಯಾವ ಚರಾಂಶಗಳು ಮಹತ್ವದ್ದಾಗಿಲ್ಲ ಮತ್ತು ಯಾವ ಚರಾಂಶಗಳು ಗಮನಾರ್ಹವೆಂದು ನಿಮಗೆ ತಿಳಿದಿದೆ ನಿಮ್ಮ ಪ್ರಾಯೋಗಿಕ ಡೇಟಾದೊಂದಿಗೆ ನೀವು ಮಾಡಬಹುದಾದ ಮತ್ತೊಂದು ಆಸಕ್ತಿದಾಯಕ ವಿಷಯವಿದೆ ತಮ್ಮದೇ ಆದ ಗಣಿತದ ಮಾದರಿಯನ್ನು ಅಭಿವೃದ್ಧಿಪಡಿಸಿದರೆ ಅನೇಕ ಸಂಶೋಧಕರು ಮತ್ತು ವಿದ್ಯಾರ್ಥಿಗಳು ಹೆಮ್ಮೆ ಪಡುತ್ತಾರೆ ಆದ್ದರಿಂದ ನಾವು ಮೂಲಭೂತವಾದ ಮೊದಲ ತತ್ವಗಳ ಮಾದರಿಯ ಬಗ್ಗೆ ಚರ್ಚಿಸಲು ಹೋಗುತ್ತಿಲ್ಲ ನಾವು ಸರಳವಾದ ಮಾದರಿಗಳ ಬಗ್ಗೆ ಚರ್ಚಿಸುತ್ತೇವೆ ಇದನ್ನು ಪ್ರಾಯೋಗಿಕ ಬಹುಪದೋಕ್ತಿಯ ರಿಗ್ರೆಷನ್ ಮಾದರಿಗಳು ಎಂದು ಕರೆಯಲಾಗುತ್ತದೆ ಆದರೂ ಅವು ವಿವಿಧ ಸಿದ್ಧಾಂತದ ಸೆಟ್ಟಿಂಗ್ಗಳಲ್ಲಿ ಪ್ರತಿಕ್ರಿಯೆಯನ್ನು ಊಹಿಸಲು ಬಳಸಬಹುದಾದ ಹಾಗೆ ಅದನ್ನು ಕರೆಯಬೇಕೆಂದು ಬಯಸಿದರೆ ಅವು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಹೆಚ್ಚಿನದನ್ನು ಹೊಂದಿರುವುದಿಲ್ಲ ಅವು ಉಪಯುಕ್ತ ಸೂತ್ರಗಳನ್ನು ನೀಡುತ್ತವೆ ಇದೀಗ ನಾವು ಪ್ರಾಯೋಗಿಕ ಡೇಟಾವನ್ನು ಆಧರಿಸಿ ಮಾದರಿ ಕಟ್ಟಡಕ್ಕೆ ಬರುತ್ತಿದ್ದೇವೆ ಆದ್ದರಿಂದ ನೀವು ಪ್ರಕ್ರಿಯೆಯ ಪ್ರತಿಕ್ರಿಯೆಯನ್ನು ಹೊಂದಿದ್ದೀರಿ y ಎಂಬುದು ಬೀಟಾಗೆ ಸಮನಾಗಿರುತ್ತದೆ ಮತ್ತು ಬೀಟಾ 1 ಎಕ್ಸ್ 1 ಪ್ಲಸ್ ಬೀಟಾ 2 ಎಕ್ಸ್ 2 ಪ್ಲಸ್ ಎಪ್ಸಿಲನ್ ಇಲ್ಲಿ ಎಕ್ಸ್ 1 ಮತ್ತು ಎಕ್ಸ್ 2 ಗಳು ಅಸ್ಥಿರ ಅಥವಾ ಅಂಶಗಳಾಗಿವೆ ಇವುಗಳು ವೇರಿಯೇಬಲ್ 1 ರಿಂದ ತೆಗೆದುಕೊಳ್ಳಲ್ಪಟ್ಟ ಮೌಲ್ಯಗಳು ಮತ್ತು ಮೌಲ್ಯವು ವೇರಿಯೇಬಲ್ 2 ರಿಂದ ತೆಗೆದುಕೊಳ್ಳಲ್ಪಟ್ಟಿದೆ ಆದ್ದರಿಂದ ಎಕ್ಸ್ 1 ವೇರಿಯೇಬಲ್ 1 ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಎಕ್ಸ್ 2 ವೇರಿಯೇಬಲ್ 2 ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಬೀಟಾ 1 ಮತ್ತು ಬೀಟಾ 2 ಗಳನ್ನು ಈ ಅಸ್ಥಿರಗಳೊಂದಿಗೆ ಸಂಬಂಧಿಸಿದ ಭಾಗಶಃ ಹಿಂಜರಿಕೆಯನ್ನು ಗುಣಾಂಕಗಳು ಎಂದು ಕರೆಯಲಾಗುತ್ತದೆ 2 ಬೀಟಾವು ತನ್ನದೇ ಆದ ಮೇಲೆ ನಿಂತಿರುವ ಯಾವುದೇ ವೇರಿಯೇಬಲ್ಗೆ ಸಂಬಂಧಿಸಿಲ್ಲ ಅದು ಅಂತಹ ಪ್ರತಿಬಂಧ ಎಂದು ಕರೆಯಲ್ಪಡುತ್ತದೆ ಉದಾಹರಣೆಗೆ ನೀವು y ಅನ್ನು ಬರೆಯುವುದಾದರೆ m x plus b ಗೆ ಸಮನಾಗಿರುತ್ತದೆ ನಂತರ b ಎಂಬುದು ಪ್ರತಿಬಂಧಕವಾಗಿದೆ ಆದ್ದರಿಂದ ಬೀಟಾವನ್ನು ಸಾಮಾನ್ಯವಾಗಿ ತಡೆಗಟ್ಟುವಂತೆ ಉಲ್ಲೇಖಿಸಲಾಗುತ್ತದೆ ಆದರೆ ಬೀಟಾ 1 ಮತ್ತು ಬೀಟಾ 2 ಗಳನ್ನು ಭಾಗಶಃ ರಿಗ್ರೆಷನ್ ಗುಣಾಂಕಗಳು ಎಂದು ಉಲ್ಲೇಖಿಸಲಾಗುತ್ತದೆ ಇದು ತುಂಬಾ ಆಸಕ್ತಿದಾಯಕ ರೇಖಾಚಿತ್ರವಾಗಿದೆ ಪ್ರಾಯೋಗಿಕ ಡೇಟಾ ಬಿಂದುಗಳು ಒಂದು ಸರಳ ರೇಖೆಯ ಸುತ್ತ ಹರಡಿವೆ ಎಂದು ನೀವು ನೋಡಬಹುದು ಇದು ನಿಜವಾದ ಸಾಲಿನ ಸರಿ ಆದರೆ ಡೇಟಾ ಬಿಂದುಗಳು ನೇರವಾದ ಸಾಲಿನಲ್ಲಿ ಸುಳ್ಳುಹೊಂದಿಲ್ಲ ಅದು ಆದರ್ಶ ಘಟನೆ ಅಥವಾ ಉದ್ದೇಶಪೂರ್ವಕ ಸಂಗತಿಯಾಗಿದೆ ಆದರೆ ಸಾಮಾನ್ಯ ಸಂದರ್ಭಗಳಲ್ಲಿ ಪ್ರಾಯೋಗಿಕ ಡೇಟಾದ ನೇರವಾದ ರೇಖೆಯನ್ನು ನಾವು ಯಾವಾಗಲೂ ಹುಡುಕಬಹುದು ಆದ್ದರಿಂದ ಬೀಟಾ ಏನೂ ಮತ್ತು ಬೀಟಾ 1 ನಿಯತಾಂಕಗಳ ನಿಜವಾದ ಮೌಲ್ಯಗಳು ದುರದೃಷ್ಟವಶಾತ್ ನಮಗೆ ಗೊತ್ತಿಲ್ಲ ಮತ್ತು ನಾವು ಬೀಟಾ ನಥಿಂಗ್ ಮತ್ತು ಬೀಟಾ 1 ಅನ್ನು ತಿಳಿದಿಲ್ಲದ ಕಾರಣ ನಾವು ಪ್ರತಿಕ್ರಿಯೆಯ ಮೌಲ್ಯವನ್ನು ಸಹ ತಿಳಿದಿಲ್ಲ ಇಲ್ಲಿ ವಿವರಣೆ ಉದ್ದೇಶಕ್ಕಾಗಿ ನಾನು ಒಂದು ಅಂಶವನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಪ್ರತಿಕ್ರಿಯೆಯನ್ನು ಪ್ರಭಾವಿಸುವ ವೇರಿಯಬಲ್ ಮಾತ್ರ ಇರುತ್ತದೆ ಆದ್ದರಿಂದ ಈ ಪ್ರಾಯೋಗಿಕ ಪ್ರತಿಕ್ರಿಯೆಗಳನ್ನು ನಾವು ಬೀಟಾ ನೀಡಿದ ಸರಾಸರಿ ಮೌಲ್ಯವನ್ನು ವಿತರಿಸಲಾಗುವುದು ಮತ್ತು ಬೀಟಾ 1 X ನಿಂದ ನೀಡಲಾಗಿದೆ ಈ ಹಂತದಲ್ಲಿ X ಗೆ X ಅನ್ನು ನೀವು ಮಟ್ಟವನ್ನು ತೆಗೆದುಕೊಂಡರೆ ನಿಜವಾದ ನಿಜವಾದ ಆದರೆ ಅಪರಿಚಿತ ಮೌಲ್ಯವನ್ನು ನೀಡಲಾಗುತ್ತದೆ ಬೀಟಾ ನಾಟ್ ಪ್ಲಸ್ ಬೀಟಾ 1 ಎಕ್ಸ್ ಎ ಈ ಹಂತವನ್ನು ಕರೆಯುವುದು ಅಥವಾ ಈ ವೇರಿಯೇಬಲ್ ಸೆಟ್ಟಿಂಗ್ ಅನ್ನು ಎಕ್ಸ್ ಎ ಎಂದು ಕರೆಯುವುದು ಆದ್ದರಿಂದ ಇದು ನಿಜವಾದ ಪ್ರತಿಕ್ರಿಯೆಯಾಗಿದೆ ಆದರೆ ಯಾದೃಚ್ಛಿಕವಾಗಿ ಬದಲಾಗುತ್ತಿರುವ ದೋಷದ ಅಂಶದಿಂದಾಗಿ ಪ್ರಾಯೋಗಿಕ ದತ್ತಾಂಶವು ಹರಡಿರುತ್ತದೆ ಮತ್ತು ಆದ್ದರಿಂದ ಅದು ಬಿಂದುವು ಇರುತ್ತದೆ ದೋಷಗಳು ಅರ್ಥ 0 ಮತ್ತು ನಿರಂತರ ವ್ಯತ್ಯಾಸದೊಂದಿಗೆ ಯಾದೃಚ್ಛಿಕವಾಗಿ ಬದಲಾಗುತ್ತಿವೆ ಎಂದು ನಾವು ಊಹಿಸಿದ್ದೇವೆ ಆದ್ದರಿಂದ ನೀವು ಪ್ರತಿಕ್ರಿಯೆಯ ಮೇಲೆ ದೋಷದ ಪರಿಣಾಮವನ್ನು ವಿಧಿಸಿದಾಗ ಪ್ರತಿಕ್ರಿಯೆ ಕೂಡ ಸಾಮಾನ್ಯವಾಗಿ ವಿತರಿಸಲ್ಪಡುತ್ತದೆ ಆದರೆ ನಿಜವಾದ ಲೈನ್ ಸಮೀಕರಣ ಮತ್ತು ನೀಡಿದ ಭಿನ್ನ ಮೌಲ್ಯವು ನೀಡಿದ ಸರಾಸರಿ ಮೌಲ್ಯ ಸಿಗ್ಮಾ ವರ್ಗ ಸಿಗ್ಮಾ ಸ್ಕ್ವೇರ್ ಎನ್ನುವುದು ದೋಷ ರೂಪಾಂತರವಾಗಿದೆ ಇದು ಸ್ಥಿರವಾಗಿರುತ್ತದೆ ಎಂದು ಊಹಿಸಲಾಗಿದೆ ಅಂತೆಯೇ X ಗಾಗಿ ಎರಡನೆಯ ಸ್ಥಾನ ಅಥವಾ ಎರಡನೆಯ ಹಂತದಲ್ಲಿ ನಿಜವಾದ ರೇಖೆಗಿಂತ ಕೆಳಗಿರುವ ಪ್ರತಿಕ್ರಿಯೆಯ ರೇಖೆಯನ್ನು ನೀವು ಪತ್ತೆ ಮಾಡುವಂತೆ ನಾವು ಅದನ್ನು ಕರೆ ಮಾಡೋಣ ಮತ್ತು ಯಾದೃಚ್ಛಿಕ ಏರಿಳಿತಗಳ ಮೂಲಕ ಮೂರನೇ ಮೌಲ್ಯವು ನಿಜವಾದ ಪ್ರತಿಕ್ರಿಯೆಗೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ವಾಸ್ತವದಲ್ಲಿ ಬೀಟಾ 1 ನಿಯತಾಂಕದ ನಿಜವಾದ ಮೌಲ್ಯ ಮತ್ತು ಬೀಟಾ ನಿಯತಾಂಕದ ನಿಜವಾದ ಮೌಲ್ಯ ಏನು ಎಂದು ತಿಳಿಯುವುದು ಸಾಧ್ಯವಿಲ್ಲ ಆದ್ದರಿಂದ ರೇಖಾತ್ಮಕ ಹಿಂಜರಿತದ ವಿಶ್ಲೇಷಣೆಯ ಮೂಲಕ ಮತ್ತು ನಿಮ್ಮ ಪ್ರಾಯೋಗಿಕ ಡೇಟಾದ ಮೂಲಕ ನಾವು ಬೀಟಾ ನಿಷ್ಪ್ರಯೋಜಕ ಮತ್ತು ಬೀಟಾ 1 ನಿಯತಾಂಕಗಳನ್ನು ಮಾತ್ರ ಅಂದಾಜು ಮಾಡಬಹುದು ಆದ್ದರಿಂದ ನೀವು ಪ್ರತಿ ಬಾರಿ ಪ್ರಯೋಗವನ್ನು ಮಾಡುತ್ತಿರುವಿರಿ ನೀವು ವಿಭಿನ್ನ ಪ್ರತಿಕ್ರಿಯೆಗಳನ್ನು ಪಡೆಯುತ್ತೀರಿ ಮತ್ತು ಪ್ರತಿ ಬಾರಿ ನೀವು ಡೇಟಾಕ್ಕೆ ಹೊಂದಿಕೊಳ್ಳುವಿರಿ ನಿಯತಾಂಕಗಳ ವಿಭಿನ್ನ ಮೌಲ್ಯಗಳನ್ನು ಪಡೆಯಬಹುದು ಆದ್ದರಿಂದ ಯಾದೃಚ್ಛಿಕ ದೋಷ ಅಂಶವು ಹಲವಾರು ಅಜ್ಞಾತ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಪ್ರಭಾವಿಸುತ್ತದೆ ಏಕೆಂದರೆ ಅದು ನೀವು ಪೂರ್ವಭಾವಿಯಾಗಿ ಊಹಿಸಲು ಸಾಧ್ಯವಿಲ್ಲ ಮತ್ತು ಇದರಿಂದಾಗಿ ನಿಮ್ಮ ಪ್ರಯೋಗದ ಪ್ರತಿ ಬಾರಿ ನಿಮ್ಮ ಮಾದರಿ ನಿಯತಾಂಕಗಳು ಸ್ವಲ್ಪ ವಿಭಿನ್ನವಾಗಿ ಬರುತ್ತಿವೆ ಆದ್ದರಿಂದ ನೀವು ಪ್ರಯೋಗಗಳನ್ನು ಹಲವಾರು ಬಾರಿ ಮಾಡಿದರೆ ನೀವು ಅದೇ ಮಾದರಿ ನಿಯತಾಂಕಗಳನ್ನು ಪಡೆಯದಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ ಇದು ಸಂಭವಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ ನಾವು ಯಾವುದೇ ಸಂಖ್ಯೆಯ ಅಸ್ಥಿರಗಳನ್ನು ಹೊಂದಬಹುದು ನೀವು ಬಹುಪಾಲು ಒಂದು ವೇರಿಯೇಬಲ್ ಅಥವಾ ಎರಡು ಅಸ್ಥಿರಗಳಿಗೆ ನಿಮ್ಮನ್ನು ನಿರ್ಬಂಧಿಸುವುದಿಲ್ಲ ನೀವು ಅನೇಕ ಅಸ್ಥಿರಗಳನ್ನು ಒಟ್ಟಿಗೆ ವಿಶ್ಲೇಷಿಸಬಹುದು ಮತ್ತು ನೀವು ಲೀನಿಯರ್ ಬೀಜಗಣಿತ ಪರಿಕಲ್ಪನೆಗಳನ್ನು ಬಳಸಿದರೆ ಅದು ತುಂಬಾ ಸರಳವಾಗಿರುತ್ತದೆ ಆದ್ದರಿಂದ ನೀವು ಅನೇಕ ವೇರಿಯಬಲ್ಗಳನ್ನು ಹೊಂದಿರುವಾಗ ನೀವು ಅನೇಕ ರಿಗ್ರೆಶನ್ ಮಾಡೆಲ್ ಅನ್ನು ಹೊಂದಿದ್ದೀರಿ ಆದರೆ ಕೆ ರೆಪ್ರೆಸರ್ ಅಸ್ಥಿರಗಳಾದ ಎಕ್ಸ್ 1 ಎಕ್ಸ್ 2 ಎಕ್ಸ್ ಕೆ ಗೆ ಮತ್ತೊಮ್ಮೆ ಬೀಟಾವನ್ನು ಹಿಮ್ಮೆಟ್ಟಿಸಲು ಬೀಟಾ 1 ಬೀಟಾ 2 ಬೀಟಾ ಕೆ ಗೆ ಭಾಗಶಃ ರಿಗ್ರೆಷನ್ ಗುಣಾಂಕಗಳು ಎಂದು ಕರೆಯುತ್ತಾರೆ ಆದ್ದರಿಂದ ನೀವು ಎಷ್ಟು ಭಾಗಶಃ ಹಿಂಜರಿಕೆಯನ್ನು ಹೊಂದಿರುವ ಗುಣಾಂಕಗಳನ್ನು ಹೊಂದಿದ್ದೀರಿ ಇದು k ಪ್ಲಸ್ 1 ಆಗಿದೆ ನಾವು ಕೆ ರೆಪ್ರೆಸರ್ ಅಸ್ಥಿರಗಳನ್ನು ಹೊಂದಿದ್ದೇವೆ ಮತ್ತು ನಾವು ಈ ಕೆ ರೆಪ್ರೆಸರ್ ಅಸ್ಥಿರಗಳೊಂದಿಗೆ ಸಂಬಂಧಿಸಿರುವ k ಭಾಗಶಃ ಹಿಂಜರಿತ ಗುಣಾಂಕಗಳನ್ನು ಹೊಂದಿದ್ದೇವೆ ಇವುಗಳ ಜೊತೆಗೆ ನಾವು ಬೀಟಾ ನಿಷ್ಪ್ರಯೋಜಕವಾದ ಪ್ರತಿಬಂಧವನ್ನೂ ಸಹ ಹೊಂದಿದ್ದೇವೆ ಆದ್ದರಿಂದ ನಾವು k ಪ್ಲಸ್ 1 ಅನ್ನು ಹೊಂದಿದ್ದೇವೆ ನಾವು ಅಂದಾಜು ಮಾಡಲು ಬಯಸುವ ಅಜ್ಞಾತ ನಿಯತಾಂಕಗಳನ್ನು ಹೊಂದಿವೆ ಕೆಲವು ಸ್ಥಳಗಳಲ್ಲಿ ನಾವು ಈ k ಅನ್ನು 1 ಅನ್ನು p ಎಂದು ಉಲ್ಲೇಖಿಸಬಹುದು ಈಗ ನಾನು ಹೇಳಿದಂತೆ ಕೆ ರೆಗ್ರೆಸರ್ ಅಸ್ಥಿರಗಳನ್ನು ನೀವು ಹೊಂದಿದ್ದೀರಿ ಆದರೆ ನೀವು ಈ ಕೆ ರೆಪ್ರೆಸರ್ ಅಸ್ಥಿರಗಳ ವಿಭಿನ್ನ ಸೆಟ್ಟಿಂಗ್ಗಳನ್ನು ಒಳಗೊಂಡಿರುವ ಒಂದು ಪ್ರಯೋಗವನ್ನು ಮಾಡಲು ಹೋಗುತ್ತಿಲ್ಲ ನೀವು ಕೆಲವು ಅಸ್ಥಿರಗಳನ್ನು ಸರಿಪಡಿಸಲು ಬಯಸುವಿರಿ ಮತ್ತು ಕೆಲವು ಅಸ್ಥಿರ ಬದಲಾಗಬಹುದು ಮುಂದಿನ ಬಾರಿ ನೀವು ಆ ಅಸ್ಥಿರಗಳನ್ನು ಸರಿಪಡಿಸಬಹುದು ಮತ್ತು ನಂತರ ಇನ್ನಿತರ ಅಸ್ಥಿರ ವ್ಯತ್ಯಾಸಗಳನ್ನು ಬದಲಾಯಿಸಬಹುದು ಆದ್ದರಿಂದ ನೀವು ಇದನ್ನು ಬಹಳ ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕೆಂದು ನಾವು ಭಾವಿಸೋಣ ಮತ್ತು ಅಂತಹ ರನ್ಗಳನ್ನು ನೀವು ಹೊಂದಿದ್ದೀರಿ ಆದ್ದರಿಂದ ನೀವು ಈಗ ಎರಡು ಚಂದಾದಾರರಾಗಿದ್ದೀರಿ i ಮತ್ತು j ರನ್ ಸುವ್ಯವಸ್ಥೆಯನ್ನು ಸರಿ ಎಂದು ಸೂಚಿಸುವ ಒಂದು ಸಬ್ಸ್ಕ್ರಿಪ್ಟ್ ನಾನು ರನ್ ಆರ್ಡರ್ ನೀವು 1 ರಿಂದ n ಗೆ ಹೋಗಬಹುದು ಮತ್ತು ಜೆ ಸಬ್ಸ್ಕ್ರಿಪ್ಟ್ ರಿಗ್ರೆಸ್ಸರ್ ವೇರಿಯಬಲ್ನ ಸೂಚ್ಯಂಕವನ್ನು ಉಲ್ಲೇಖಿಸುತ್ತದೆ ಹಾಗಾಗಿ ನಾನು ಎಕ್ಸ್ 2 ಎಂದು ಹೇಳಿದರೆ ನಾನು ಇಥ್ ರನ್ ಮತ್ತು ಎರಡನೇ ರೆಪ್ರೆಸರ್ ವೇರಿಯಬಲ್ ಅನ್ನು ಉಲ್ಲೇಖಿಸುತ್ತಿದ್ದೇನೆ ಈಗ ನಿಮಗೆ ಅದು ಸ್ಪಷ್ಟವಾಗಿರಬೇಕು ಆದ್ದರಿಂದ ಇಥ್ ರನ್ ನ ಪ್ರತಿಕ್ರಿಯೆ ಯು ಈ ರೀತಿಯಲ್ಲಿ ನೀಡಲಾಗಿದೆ ಬೀಟಾ ನಾಸ್ಟ್ ಪ್ಲಸ್ ಬೀಟಾ 1 ಎಕ್ಸ್ ಐ 1 ಪ್ಲಸ್ ಬೀಟಾ 2 ಎಕ್ಸ್ ಐ 2 ಪ್ಲಸ್ ಹೀಗೆ ಬೀಟಾ ಕೆ ಎಕ್ಸ್ ಇಕ್ ಪ್ಲಸ್ ಎಪ್ಸಿಲನ್ ನಾನು 1 ರಿಂದ ಎನ್ ಗೆ ಓಡುತ್ತಿದ್ದೇನೆ ನಿಶ್ಚಿತವಾಗಿ ಕೆ n ಗಿಂತ ದೊಡ್ಡದಾಗಿರಬೇಕು ಕೆ n ಗಿಂತ ಕಡಿಮೆಯಿದ್ದರೆ ಸಮಸ್ಯೆಗಳನ್ನು ತೃಪ್ತಿಕರವಾಗಿ ವಿಶ್ಲೇಷಿಸಲು ಸಾಕಷ್ಟು ಡೇಟಾವನ್ನು ಹೊಂದಿಲ್ಲ ನೀವು n ಅನ್ನು k ಗೆ ಸಮಾನವಾದರೂ ಸಹ ಅದು ಸಾಕಾಗುವುದಿಲ್ಲ ಏಕೆಂದರೆ ನೀವು ಅಂದಾಜು ಮಾಡಲು ಬಯಸುವ ಅಜ್ಞಾತ ನಿಯತಾಂಕಗಳ ಒಟ್ಟು ಸಂಖ್ಯೆಯು ವಾಸ್ತವವಾಗಿ ಕೆ ಪ್ಲಸ್ 1 ಆಗಿರುತ್ತದೆ ಪ್ರತಿ ರೆಪ್ರೆಸರ್ ವೇರಿಯೇಬಲ್ಗೆ ಭಾಗಶಃ ರಿಗ್ರೆಷನ್ ಗುಣಾಂಕಗಳು ಮತ್ತು ನಂತರ ಪ್ರತಿಬಂಧಕವನ್ನು ಸಹ ಹೊಂದಿರುತ್ತದೆ ಆದ್ದರಿಂದ ನೀವು ಅಂದಾಜು ಮಾಡಲು k ಪ್ಲಸ್ 1 ನಿಯತಾಂಕಗಳನ್ನು ಹೊಂದಿದ್ದೀರಿ ಮತ್ತು ನಿಮಗೆ ಕನಿಷ್ಟ k ಮತ್ತು 1 ರನ್ಗಳು ಬೇಕಾಗುತ್ತವೆ ಆದ್ದರಿಂದ ನೀವು k ಪ್ಲಸ್ 1 ರನ್ಗಳನ್ನು ಹೊಂದಿದ್ದರೆ ಮತ್ತು ನೀವು ಅಂದಾಜು ಮಾಡಲು k ಪ್ಲಸ್ 1 ನಿಯತಾಂಕಗಳನ್ನು ಹೊಂದಿದ್ದರೆ ನಿಮ್ಮ ಮಾದರಿಯು ಪ್ರಾಯೋಗಿಕ ಡೇಟಾವನ್ನು ಸರಿಯಾಗಿ ಹೊಂದುತ್ತದೆ ಎಂಬ ಅರ್ಥದಲ್ಲಿ ನಿಮಗೆ ಸರಿಯಾದ ಸಮಸ್ಯೆ ಇದೆ ಏಕೆಂದರೆ ನೀವು ಮೂಲಭೂತವಾಗಿ ಸಮೀಕರಣವನ್ನು k plus 1 ವೇರಿಯಬಲ್ಗಳು ಮತ್ತು ಕೆ ಪ್ಲಸ್ 1 ಅಜ್ಞಾತರು ಆದರೆ ಇದು ನಿಜಕ್ಕೂ ಉತ್ತಮವಲ್ಲ ಏಕೆಂದರೆ ನೀವು ನಿಮ್ಮ ನಿವರ್ತನ ಮಾದರಿಯನ್ನು ಸ್ಕೇಲ್ ಮಾಡಿದ್ದೀರಿ ಎಂದು ತೋರಿಸುತ್ತದೆ ನೀವು ರಿಗ್ರೆಷನ್ ಮಾದರಿಯಲ್ಲಿ ಅನೇಕ ಪದಗಳನ್ನು ಪರಿಚಯಿಸಿದ್ದೀರಿ ಮತ್ತು ಇದು ನಿಮ್ಮ ಡೇಟಾವನ್ನು ಸರಿಯಾಗಿ ಹೊಂದಿಸುತ್ತದೆ ಆದರೆ ಇದು ತುಂಬಾ ಒಳ್ಳೆಯದು ಅಲ್ಲ ಏಕೆಂದರೆ ನೀವು ಹಲವಾರು ಪ್ಯಾರಾಮೀಟರ್ಗಳನ್ನು ತೆಗೆದುಕೊಳ್ಳುತ್ತಿರುವಿರಿ ಮತ್ತು ನಿವರ್ತನ ಮಾದರಿಯು ಸಹ ಅಗಾಧವಾದ ಮತ್ತು ಬಳಸಲು ಸಂಕೀರ್ಣವಾಗಬಹುದು ಒಂದು ರಿಗ್ರೆಷನ್ ಮಾದರಿಯ ಸೌಂದರ್ಯವು ಸರಳವಾಗಿದ್ದಾಗ ಮತ್ತು ಪ್ರಕ್ರಿಯೆಯನ್ನು ವಿವೇಕದಿಂದ ಚೆನ್ನಾಗಿ ವಿವರಿಸಲು ಕೆಲವು ನಿಯತಾಂಕಗಳೊಂದಿಗೆ ಸಹ ಪ್ರಶಂಸಿಸಲಾಗುತ್ತದೆ ಹೇಗಾದರೂ ಇದು ಪ್ರಾಯೋಗಿಕ ಮಾದರಿಯೆಂದು ನಮಗೆ ತಿಳಿದಿದೆ ಮತ್ತು ಈ ಅಸ್ಥಿರ ವ್ಯಾಪ್ತಿಯಿಂದ ಆಕ್ರಮಿಸಲ್ಪಟ್ಟಿರುವ ಅತ್ಯಂತ ಕಿರಿದಾದ ಪ್ರದೇಶದಲ್ಲಿ ಮಾತ್ರ ಅನ್ವಯಿಸುತ್ತದೆ ಈ ವೇರಿಯಬಲ್ಗಳ ವ್ಯಾಪ್ತಿಗಿಂತಲೂ ಈ ಮಾದರಿಯನ್ನು ನೀವು ಸಾರ್ವಕಾಲಿಕವಾಗಿ ಅಂದಾಜು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಇದು ಒಂದು ಸರಳ ಮಾದರಿ ಆದ್ದರಿಂದ ಎರಡು ಅಥವಾ ಮೂರು ನಿಯತಾಂಕಗಳನ್ನು ಒಳಗೊಂಡಿರುವ ಸರಳ ಮಾದರಿಯಂತೆ ಅದನ್ನು ಉತ್ತಮವಾಗಿ ಬಿಟ್ಟುಬಿಡಿ ಮತ್ತು ಅದು ನಿಮ್ಮ ಪ್ರಾಯೋಗಿಕ ಪ್ರವೃತ್ತಿ ಹೇಗೆ ವಿವರಿಸುತ್ತದೆ ಎಂಬುದನ್ನು ನೋಡಿ ಈಗ ರೇಖಾತ್ಮಕ ಬೀಜಗಣಿತದ ಬಗ್ಗೆ ನಿಮಗೆ ತಿಳಿದಿದ್ದರೆ ನಾನು ಹೇಳಬೇಕಾದದನ್ನು ನೀವು ಸುಲಭವಾಗಿ ಹೊಗಳುತ್ತೀರಿ ಆದರೆ ನೀವು ಲೀನಿಯರ್ ಬೀಜಗಣಿತವನ್ನು ತಿಳಿದಿಲ್ಲವಾದರೂ ಅಥವಾ ನೀವು ಮರೆತುಹೋದಿದ್ದರೂ ಈ ಪರಿಕಲ್ಪನೆಗಳ ಮೂಲಕ ಹೋಗುವುದಕ್ಕಾಗಿ ಇದು ಬಹಳ ಒಳ್ಳೆಯ ಸಮಯ ಮತ್ತು ಅವಕಾಶ ನಂತರ ನಾನು ಮುಂದಿನದನ್ನು ಹೇಳಲು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ವಾಸ್ತವವಾಗಿ ರೇಖಾತ್ಮಕ ಬೀಜಗಣಿತದ ಬಗ್ಗೆ ನೀವು ಸಂಶೋಧನೆ ಮಾಡಬೇಕಿಲ್ಲ ಅಥವಾ ಅತ್ಯಂತ ಆಳಕ್ಕೆ ಹೋಗಬೇಕಾಗಿಲ್ಲ ಮ್ಯಾಟ್ರಿಸೈಸ್ ಅನ್ನು ಹೇಗೆ ಸೇರಿಸುವುದು ಮ್ಯಾಟ್ರಿಸೈಸ್ ಅನ್ನು ಕಳೆಯುವುದು ಮ್ಯಾಟ್ರಿಜ್ಗಳನ್ನು ಗುಣಿಸುವುದು ಮತ್ತು ಮೊದಲು ಮಾಟ್ರಿಗಳನ್ನು ಪ್ರತಿನಿಧಿಸುವುದು ಮತ್ತು ನಂತರ ಐಜೆನ್ ಮೌಲ್ಯಗಳು ಮತ್ತು ಐಜೆನ್ ವಾಹಕಗಳನ್ನು ಕಂಡುಹಿಡಿಯಿರಿ ಆದ್ದರಿಂದ ನೀವು ಇದನ್ನು ಮ್ಯಾಟ್ರಿಕ್ಸ್ ಸಂಕೇತದಲ್ಲಿ ಪ್ರತಿನಿಧಿಸಿದಾಗ ನೀವು ಉತ್ತಮವಾದ ಕಾಂಪ್ಯಾಕ್ಟ್ ಫಾರ್ಮ್ಗಳನ್ನು ಪಡೆಯುತ್ತೀರಿ Y ಯ ಕಾಲಮ್ ವೆಕ್ಟರ್ ನೀವು ಹೊಂದಿದ್ದು ಅದು Y 1 Y 2 ಯಿಂದ Y n ಗೆ ಚಾಲನೆ ಮಾಡುವ ಪ್ರಯೋಗಾತ್ಮಕ ಅವಲೋಕನಗಳನ್ನು ಒಳಗೊಂಡಿರುತ್ತದೆ ನಂತರ ನೀವು ಎಕ್ಸ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೀರಿ ಇದು ಒಂದು ಮುಖ್ಯವಾದ ಮಾತೃಕೆಯಾಗಿದ್ದು ಅದು ಒಂದು ಕಾಲಮ್ ಅನ್ನು ಹೊಂದಿದ್ದು ಇದು ಪ್ರತಿಬಂಧಕ್ಕೆ ಅನುರೂಪವಾಗಿದೆ ನಾನು ಎಕ್ಸ್ 11 ಎಕ್ಸ್ 11 ಮೊದಲ ರನ್ ಮತ್ತು ಮೊದಲ ಫ್ಯಾಕ್ಟರ್ ಸೆಟ್ಟಿಂಗ್ ಅಥವಾ ಮೊದಲ ವೇರಿಯೇಬಲ್ ಎಕ್ಸ್ 1 ಎಕ್ಸ್ 12 ಮತ್ತೆ ಮೊದಲ ರನ್ ಸೂಚಿಸುತ್ತದೆ ಪ್ರತಿನಿಧಿಸುತ್ತದೆ ಒಂದು ಕ್ಷಣದಲ್ಲಿ ಈ ಬರುತ್ತವೆ ಆದರೆ ಇದು ಎರಡನೆಯ ಅಂಶ ಅಥವಾ ಎರಡನೇ ಪ್ರಾಯೋಗಿಕ ವೇರಿಯೇಬಲ್ ಎಕ್ಸ್ 2 ಮತ್ತು ಹೀಗೆ ನಮಗೆ k ಅಂಶಗಳು ಇರುವುದರಿಂದ ಇದು X 11 ರಿಂದ X 1 k ವರೆಗಿನ ಎಲ್ಲಾ ಮಾರ್ಗವನ್ನು ನಡೆಸುತ್ತದೆ ಇದೇ ರೀತಿಯಲ್ಲಿ ನೀವು ಈ ಮ್ಯಾಟ್ರಿಕ್ಸ್ನ ಇತರ ನಮೂದುಗಳನ್ನು ಹೊಂದಿದ್ದೀರಿ ಉದಾಹರಣೆಗೆ X n 2 nth ರನ್ ಮತ್ತು ಎರಡನೆಯ ಪ್ರಾಯೋಗಿಕ ಅಂಶ ಅಥವಾ ಪ್ರಾಯೋಗಿಕ ವೇರಿಯೇಬಲ್ X 2 ನ ಸೆಟ್ಟಿಂಗ್ ಅನ್ನು ಉಲ್ಲೇಖಿಸುತ್ತದೆ ಈಗ ನಾವು ಬೀಟಾ ಕಾಲಮ್ ವೆಕ್ಟರ್ ನೋಡೋಣ ಇದೀಗ ನೀವು ಬೀಟಾವನ್ನು ಒಳಗೊಂಡಿರುವುದಿಲ್ಲ ಮತ್ತು ಇದು ಬೀಟಾ 1 ಗೆ ಭಾಗಶಃ ರಿಗ್ರೆಷನ್ ಗುಣಾಂಕ ಎಕ್ಸ್ ಬೀ 1 ಗೆ ಕಾರಣವಾಗಿದ್ದು ಅದು ಎಕ್ಸ್ ಕೆಗೆ ಭಾಗಶಃ ರಿಗ್ರೆಷನ್ ಗುಣಾಂಕವಾಗಿದೆ ಮತ್ತು ಇದು ದೋಷ ಪದ ಎಪ್ಸಿಲನ್ 1 ಎಪ್ಸಿಲನ್ 2 ರಿಂದ ಚಾಲನೆಯಲ್ಲಿರುವ ನಿಗೂಢ ದೋಷ ಪದವು ಎಪ್ಸಿಲನ್ n ರೈಟ್ಗೆ ಆದ್ದರಿಂದ ನೀವು ಎಕ್ಸ್ ಎಕ್ಸ್ ಬೀಟಾ ಪ್ಲಸ್ ಎಪ್ಸಿಲನ್ಗೆ ಸಮಾನವಾಗಿರುತ್ತದೆ ಈಗ ನಾವು ಬೀಟಾ ಕಾಲಂ ವೆಕ್ಟರ್ ಅನ್ನು ಕಂಡುಹಿಡಿಯಬೇಕಾಗಿದೆ ನಾವು beta k ನ ಮೌಲ್ಯವನ್ನು ಅಂದಾಜು ಮಾಡಬೇಕು ಬೀಟಾ 1 ಹೀಗೆ ಇದು ತುಂಬಾ ಕಠಿಣ ಸಮಸ್ಯೆಯಂತೆ ಕಾಣುತ್ತದೆ ಏಕೆಂದರೆ ನೀವು ಎರಡು ಸಮೀಕರಣಗಳನ್ನು ಮತ್ತು ಎರಡು ಅಜ್ಞಾತಗಳನ್ನು ಪರಿಹರಿಸಲು ತಿಳಿದಿರುವಿರಿ ಮತ್ತು ಮೂರು ಅಪರಿಚಿತರಲ್ಲಿ ಮೂರು ಸಮೀಕರಣಗಳನ್ನು ಪರಿಹರಿಸಲು ತುಂಬಾ ಕಷ್ಟವಾಗುತ್ತದೆ ಆದರೆ ಇಲ್ಲಿ ಕಾಣುತ್ತದೆ ನಾವು ಕನಿಷ್ಠ 10 ಅಸ್ಥಿರಗಳನ್ನು ಪರಿಹರಿಸುತ್ತೇವೆ ಅದು 20 ಆಗಿರಬಹುದು ಅಂದಾಜು ಮಾಡಲು ಅಸಂಖ್ಯಾತ ಅಸ್ಥಿರಗಳನ್ನು ಒಳಗೊಂಡಂತೆ ನಾನು ವಿಸ್ತಾರವಾದ ಮಾದರಿಗಳನ್ನು ನೋಡಿದ್ದೇನೆ ಆದ್ದರಿಂದ ಇದು ತುಂಬಾ ಸಂಕೀರ್ಣವಾದ ಸಮಸ್ಯೆಯಂತೆ ಕಾಣುತ್ತದೆ ಆದರೆ ನೀವು ರೇಖೀಯ ಬೀಜಗಣಿತದ ಬಗ್ಗೆ ತಿಳಿದಿದ್ದರೆ ನಿಮಗೆ ಸಮೀಕರಣದ ದೊಡ್ಡ ವ್ಯವಸ್ಥೆಗಳನ್ನು ಎಷ್ಟು ಬೇಗನೆ ಸರಿಪಡಿಸಿದರೆ ನಾವು ಸುಲಭವಾಗಿ ಮೆಚ್ಚುತ್ತೇವೆ ಆದ್ದರಿಂದ ನಾವು ನಿಜವಾದ ಪ್ರತಿಕ್ರಿಯೆಯನ್ನು ತಿಳಿದಿಲ್ಲ ಏಕೆಂದರೆ ನಾವು ಬೀಟಾದ ನಿಜವಾದ ಮೌಲ್ಯವನ್ನು ತಿಳಿದಿಲ್ಲ ನಾವು ಏನು ಮಾಡಬೇಕೆಂದು ಪ್ರತಿಕ್ರಿಯೆಯನ್ನು ಅಂದಾಜು ಮಾಡಲು ಪ್ರಯತ್ನಿಸುತ್ತೇವೆ ಅಥವಾ ಈ ಮಾದರಿಯ ಮಾನದಂಡಗಳನ್ನು ಅಂದಾಜು ಮಾಡಲು ಪ್ರಯತ್ನಿಸಿ ಆದ್ದರಿಂದ ನಾವು ಪ್ರತಿಕ್ರಿಯೆಯನ್ನು ಊಹಿಸಬಹುದು ಆದ್ದರಿಂದ ನಮ್ಮ ಹ್ಯಾಟ್ರೀಷನ್ ಮಾದರಿಯನ್ನು ನಾವು ವ್ಯಾಖ್ಯಾನಿಸುತ್ತೇವೆ ಏಕೆಂದರೆ ಯು ಹ್ಯಾಟ್ ಬೀಟಾಗೆ ಸಮನಾಗಿರುವುದಿಲ್ಲ ಮತ್ತು ಟೋಪಿ 1 ಹ್ಯಾಟ್ ಎಕ್ಸ್ 1 ಪ್ಲಸ್ ಬೀಟಾ 2 ಹ್ಯಾಟ್ ಎಕ್ಸ್ 2 ಪ್ಲಸ್ ಹೀಗೆ ಬೀಟಾ ಹ್ಯಾಟ್ ಕೆ ಎಕ್ಸ್ ಕೆಗೆ ಸಮನಾಗಿರುತ್ತದೆ ಇದು ತುಂಬಾ ಆಸಕ್ತಿದಾಯಕವಾಗಿದೆ ಈಗ ನಾವು ಪ್ರತಿಯೊಂದು ಪ್ಯಾರಾಮೀಟರ್ಗಳಲ್ಲಿ ಈ ಟೋಪಿಯನ್ನು ಹಾಕಿದ್ದೇವೆ ಮತ್ತು ಪ್ರತಿಕ್ರಿಯೆ ಕೂಡಾ ಈ ಟೋಪಿ ಇದು ಭವಿಷ್ಯದ ಪ್ರತಿಕ್ರಿಯೆಯೆಂದು ಮತ್ತು ಪ್ರಾಯೋಗಿಕ ಪ್ರತಿಕ್ರಿಯೆಯಲ್ಲ ಎಂದು ಸೂಚಿಸುತ್ತದೆ ಮತ್ತೊಮ್ಮೆ ಬೀಟಾ ಎಂದರೆ ಟೋಪಿ ಮತ್ತು ಬೀಟಾ 1 ಹ್ಯಾಟ್ ಇತ್ಯಾದಿಗಳು ಅಂದಾಜು ಪ್ಯಾರಾಮೀಟರ್ಗಳನ್ನು ಸೂಚಿಸುತ್ತದೆ ಮತ್ತು ನಿಜವಾದ ಪ್ಯಾರಾಮೀಟರ್ಗಳಲ್ಲ ಆದ್ದರಿಂದ ದಯವಿಟ್ಟು ಸಂಕೇತದ ಬಗ್ಗೆ ಸ್ಪಷ್ಟವಾಗಿರಬೇಕು ಆದ್ದರಿಂದ ನಾವು ನಿಜವಾಗಿ ಏನು ಮಾಡಲಿದ್ದೇವೆ ನಾವು ಮೊದಲು X ಅವಿಭಾಜ್ಯ ಎಕ್ಸ್ ಮ್ಯಾಟ್ರಿಕ್ಸ್ ಅನ್ನು ನಿರ್ಮಿಸುತ್ತೇವೆ ಅಲ್ಲಿ X ಅವಿಭಾಜ್ಯವು X ಮ್ಯಾಟ್ರಿಕ್ಸ್ನ ವರ್ಗಾವಣೆಯಾಗಿದೆ X ಮಾಟ್ರಿಕ್ಸ್ ಅನ್ನು ಸ್ಲೈಡ್ನಲ್ಲಿ ತೋರಿಸಿರುವಂತೆ ನಾವು ವ್ಯಾಖ್ಯಾನಿಸಿದ್ದೇವೆ ಮತ್ತು ಎಕ್ಸ್ ಮೆಟ್ರಿಕ್ಸ್ ನ ಟ್ರಾನ್ಸ್ಪೇಸ್ X ಅವಿಭಾಜ್ಯದಿಂದ ಪ್ರತಿನಿಧಿಸಲ್ಪಡುತ್ತದೆ ಮತ್ತು X ಅವಿಭಾಜ್ಯ ಅಥವಾ X ನ ವರ್ಗಾವಣೆಯು X ಮ್ಯಾಟ್ರಿಕ್ಸ್ನ ಸಾಲುಗಳು ಮತ್ತು ಕಾಲಮ್ಗಳನ್ನು ಪರಸ್ಪರ ವಿನಿಮಯ ಮಾಡುವುದನ್ನು ಒಳಗೊಂಡಿರುತ್ತದೆ X ಅವಿಭಾಜ್ಯವನ್ನು ಪಡೆದುಕೊಳ್ಳಿ ಎಕ್ಸ್ ಮ್ಯಾಟ್ರಿಕ್ಸ್ನ ಸಾಲುಗಳು ಮತ್ತು ಕಾಲಮ್ಗಳನ್ನು ವಿನಿಮಯ ಮಾಡಿಕೊಳ್ಳಿ ಹಾಗಾಗಿ ನಾನು X ಅವಿಭಾಜ್ಯವನ್ನು ಇರಿಸಿದರೆ X 1 k ಗೆ 1 X 11 X 12 ಅನ್ನು ಮೊದಲ ಕಾಲಮ್ ತಪ್ಪಿರುತ್ತದೆ ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಎಕ್ಸ್ ಪ್ರಪ್ರಥಮ ಎಕ್ಸ್ನಲ್ಲಿ ಗುಣಿಸಿ ಮತ್ತು ಅಂದಾಜು ಮಾಡಬೇಕಾದ ಅಜ್ಞಾತ ನಿಯತಾಂಕಗಳ ಕಾಲಮ್ ವೆಕ್ಟರ್ ಅನ್ನು ಇದು ಮೊದಲೇ ಗುಣಪಡಿಸುತ್ತದೆ ನಂತರ ಬಲ ಭಾಗದಲ್ಲಿ ನಮಗೆ ಎಕ್ಸ್ ಪ್ರೈಮ್ ವೈ ಇದೆ ಅಲ್ಲಿ X ಅವಿಭಾಜ್ಯ ಮತ್ತೆ ಎಕ್ಸ್ ಮ್ಯಾಟ್ರಿಕ್ಸ್ನ ವರ್ಗಾವಣೆ ಮತ್ತು Y ಯು ಪ್ರತಿಕ್ರಿಯೆಗಳ ಮ್ಯಾಟ್ರಿಕ್ಸ್ ಆಗಿದೆ ಆದ್ದರಿಂದ ನೀವು ಎಕ್ಸ್ ಪ್ರೈಮ್ ಎಕ್ಸ್ ಇನ್ವರ್ಸ್ ಎಕ್ಸ್ ಅವಿಭಾಜ್ಯ ವೈ ಎಂದು ಬೀಟಾ ಹ್ಯಾಟ್ ಅನ್ನು ಅಂದಾಜು ಮಾಡುತ್ತಿದ್ದೀರಿ ಆದ್ದರಿಂದ ಅಂದಾಜು ಅಂದಾಜು ನಿಯತಾಂಕಗಳನ್ನು ನೀವು ಪಡೆಯಲು ಸಾಧ್ಯವಾಗಿರಬೇಕು ವಿಪರ್ಯಾಸವನ್ನು ಮಾಡುವುದು ಮತ್ತು ಮ್ಯಾಟ್ರಿಸೈಸ್ ಅನ್ನು ಗುಣಿಸುವುದು ಅನೇಕ ಸಾಫ್ಟ್ವೇರ್ಗಳಲ್ಲಿ ಒಂದು ಸರಳ ಕಾರ್ಯವಾಗಿದೆ MATLAB ನೀವು ಪರಿಚಿತರಾಗಿರಬಹುದು ಅಥವಾ Scilab ಅನ್ನು ನೀವು ಬಳಸಬಹುದಾಗಿರುತ್ತದೆ ಈ ಎಲ್ಲಾ ಮ್ಯಾಟ್ರಿಕ್ಸ್ ಮ್ಯಾನಿಪ್ಯುಲೇಷನ್ಗಳನ್ನು ಬಹಳ ವೇಗವಾಗಿ ಮತ್ತು ಸರಳ ರೀತಿಯಲ್ಲಿ ಮಾಡಲಾಗುತ್ತದೆ ಸರಿ ನಾವು ಏನನ್ನಾದರೂ ನೋಡುತ್ತಿದ್ದೇವೆ ಇದು ಸ್ಪಷ್ಟವಾಗಿ ಸಂಕೀರ್ಣವಾಗಿದೆ ಇದು ವಾಸ್ತವವಾಗಿ ತುಂಬಾ ನೇರವಾದದ್ದು ಅದರ ಬಗ್ಗೆ ನೀವು ಹೆಚ್ಚು ಚಿಂತಿಸಬೇಕಾಗಿಲ್ಲ ದೋಷದ ಚೌಕಗಳ ಮೊತ್ತ ನಮಗೆ ಇದೆ ದೋಷದ ಅಂಶವು ನಿಮ್ಮ ಹಿಂಜರಿತದ ನಿಯತಾಂಕಗಳು ಗಮನಾರ್ಹವಾದುದೋ ಅಥವಾ ನೀವು ಅಂದಾಜು ಮಾಡಲಾದ ಮಾದರಿ ನಿಯತಾಂಕಗಳು ಇಲ್ಲವೇ ಎಂಬುದನ್ನು ನೋಡಲು ಬಹಳ ಅವಶ್ಯಕವಾಗಿದೆ ಅವುಗಳಲ್ಲಿ ಎಷ್ಟು ವಾಸ್ತವವಾಗಿ ಪ್ರಕ್ರಿಯೆಯ ಪ್ರತಿಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಅವುಗಳಲ್ಲಿ ಎಷ್ಟು ಕಡಿಮೆ ಮೌಲ್ಯವನ್ನು ಹೊಂದಿರುವ ಮಬ್ಬು ನಿಯತಾಂಕಗಳು ಆದ್ದರಿಂದ ನಾವು ದೋಷಗಳ ಚೌಕಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ ರೂಪಾಂತರ ಕೋಷ್ಟಕಗಳ ಹಿಂದಿನ ವಿಶ್ಲೇಷಣೆಯಲ್ಲಿ ದೋಷಗಳ ಚೌಕಗಳ ಮೊತ್ತವನ್ನು ನೀವು ಈಗಾಗಲೇ ತಲುಪಿರಬಹುದು ಆದ್ದರಿಂದ ವೈ ಪ್ರಧಾನ Y ಯಿಂದ ಬೀಟಾ ಹ್ಯಾಟ್ ಅವಿಭಾಜ್ಯ ಎಕ್ಸ್ ಪ್ರೈಮ್ ವೈವನ್ನು ನಾವು ಕಳೆಯುತ್ತೇವೆ ಎಂಬುದನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಇದನ್ನು ಇಲ್ಲಿ ತೋರಿಸಿರುವಂತೆ ಬರೆಯಬಹುದು ಮತ್ತು ಬ್ರಾಕೆಟ್ನ ಮೊದಲ ಅವಧಿ ಒಟ್ಟು ಮೊತ್ತದ ಚೌಕಗಳನ್ನು ಸೂಚಿಸುತ್ತದೆ ಮತ್ತು ಬ್ರಾಕೆಟ್ಗಳಲ್ಲಿನ ಎರಡನೇ ಅವಧಿ ಚೌಕಗಳ ಹಿಂಜರಿತ ಮೊತ್ತವಾಗಿದೆ ಆದರ್ಶವಾಗಿ ನೀವು ಚೌಕಗಳ ಹಿಂಜರಿಕೆಯನ್ನು ಮೊತ್ತಕ್ಕೆ ಸಮನಾಗಿರುವ ಒಟ್ಟು ಮೊತ್ತದ ಮೊತ್ತವನ್ನು ಹೊಂದಲು ಬಯಸುತ್ತೀರಿ ಆದರೆ ಇದು ಒಟ್ಟು ಮೊತ್ತದ ಮೊತ್ತವು ಸಾಮಾನ್ಯವಾಗಿ ನಮ್ಮ ರಿಗ್ರೆಷನ್ ಸ್ಕ್ವೇರ್ಗಳ ಮೊತ್ತವನ್ನು ಮೀರುತ್ತದೆ ಮತ್ತು ಅವರಿಗಿಂತ ಹೆಚ್ಚು ವ್ಯತ್ಯಾಸವನ್ನು ಉಂಟುಮಾಡುತ್ತದೆ ಯಾದೃಚ್ಛಿಕ ಅಂಶದಿಂದ ದೋಷ ಹೆಚ್ಚಿನ ಕೊಡುಗೆಯಾಗಿದೆ ಆದ್ದರಿಂದ ಚೌಕಗಳ ದೋಷ ಮೊತ್ತವನ್ನು ನೀಡುವ ಚೌಕಗಳ ಹಿಂಜರಿತದ ಒಟ್ಟು ಮೊತ್ತವನ್ನು ನಾವು ಹೊಂದಿರುತ್ತೇ ವೆ ಹಾಗಾಗಿ ಈಗ ನಾವು ಭಿನ್ನಾಭಿಪ್ರಾಯದ ಟೇಬಲ್ನ ವಿಶ್ಲೇಷಣೆಯಿಂದ ಬಹಳ ಪರಿಚಿತರಾಗಿರುತ್ತೇವೆ ಅಲ್ಲಿ ನಾವು ಮೊದಲ ಕಾಲಮ್ನ ಬದಲಾವಣೆಯ ಮೂಲವನ್ನು ಹೊಂದಿದ್ದೇವೆ ಎರಡನೆಯ ಕಾಲಮ್ನಲ್ಲಿನ ಚೌಕಗಳ ಮೊತ್ತ ಮೂರನೆಯ ಕಾಲಮ್ ನಾಲ್ಕನೇಯಲ್ಲಿ ಸರಾಸರಿ ಚದರ ಮತ್ತು ಐದನೇಯಲ್ಲಿ ಎಫ್ ಮೌಲ್ಯ ಆದ್ದರಿಂದ ಚೌಕಗಳ ದೋಷ ಮೊತ್ತದೊಂದಿಗೆ ಸ್ಕ್ವೇರ್ಗಳ ಹಿಂಜರಿತ ಮೊತ್ತವನ್ನು ನಾವು ಹೋಲಿಸುತ್ತೇವೆ ಮತ್ತು ತಕ್ಷಣವೇ ಅಲ್ಲ ನಾವು ಮೊದಲು ಸರಾಸರಿ ಚೌಕಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಚೌಕಗಳ ಹಿಂಜರಿತದ ಮೊತ್ತದೊಂದಿಗೆ ಚೌಕಗಳ ಹಿಂಜರಿಕೆಯನ್ನು ಮೊತ್ತವನ್ನು ಅಳತೆ ಮಾಡಿದ್ದೇವೆ ಮತ್ತು ಆದ್ದರಿಂದ ನಾವು SS ಯಿಂದ k ಅನ್ನು ಹೊಂದಿದ್ದೇವೆ ಇದು ನಿಮಗೆ ಸರಾಸರಿ ಚದರ ಹಿಂಜರಿಕೆಯನ್ನು ನೀಡುತ್ತದೆ ಅಂತೆಯೇ ದೋಷದ ಮೊತ್ತವನ್ನು ಎನ್ ಮೈನಸ್ ಕೆ ಮೈನಸ್ 1 ರಿಂದ ಭಾಗಿಸಿ ದೋಷದ ಅಂಶದೊಂದಿಗೆ ಸಂಬಂಧಿಸಿರುವ ಸ್ವಾತಂತ್ರ್ಯದ ಡಿಗ್ರಿಗಳು ಮತ್ತು ಅದು ನಿಮಗೆ ಸರಾಸರಿ ಸ್ಕ್ವೇರ್ ದೋಷವನ್ನು ನೀಡುತ್ತದೆ MS R ಗೆ MS R ಯ ಅನುಪಾತವು ನಿಮಗೆ F ಮೌಲ್ಯವನ್ನು ನೀಡುತ್ತದೆ ಈ ಕೊಡುಗೆಗಳು ಹಿಂಜರಿಕೆಯನ್ನು ಮತ್ತು ದೋಷವನ್ನು ಪ್ರತಿಯಾಗಿ ನೀವು ಹೇಗೆ ಸ್ವಾತಂತ್ರ್ಯದ ಮಟ್ಟವನ್ನು ಲೆಕ್ಕ ಹಾಕುವಿರಿ ಎಂಬುದು ತುಂಬಾ ಆಸಕ್ತಿದಾಯಕವಾಗಿದೆ ಉದಾಹರಣೆಗೆ ಚೌಕಗಳ ಹಿಂಜರಿತದ ಮೊತ್ತವು ಕೆ ಡಿಗ್ರಿಗಳ ಸ್ವಾತಂತ್ರ್ಯವನ್ನು ಹೊಂದಿದ್ದು ಚೌಕಗಳ ದೋಷ ಮೊತ್ತವು ಮೈನಸ್ ಕೆ ಮೈನಸ್ 1 ಡಿಗ್ರಿಗಳ ಸ್ವಾತಂತ್ರ್ಯವನ್ನು ಹೊಂದಿದ್ದು ನೀವು ಒಟ್ಟು ಮೊತ್ತವನ್ನು ಕಂಡುಹಿಡಿಯಲು ಹೇಗೆ ಸಾಕಷ್ಟು ಆಸಕ್ತಿ ಮತ್ತು ಪ್ರೇರಣೆ ಹೊಂದುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಡಿಗ್ರಿ ಸ್ವಾತಂತ್ರ್ಯದ ಸಂಖ್ಯೆಗೆ ಸರಳವಾಗಿ ಈ ಎರಡು ಸೇರ್ಪಡೆಯಾಗಿದೆ ಮತ್ತು ಅದು ಎನ್ ಮೈನಸ್ 1 ಆಗುತ್ತದೆ ಮತ್ತು ಹಿಂಜರಿತದ ಚೌಕಗಳ ಮೊತ್ತ ಮತ್ತು ದೋಷದ ಚೌಕಗಳ ಮೊತ್ತವು ಒಟ್ಟು ಮೊತ್ತದ ಮೊತ್ತವಾಗಿದೆ ತಮ್ಮ ಪ್ರಕಟಣೆಗಳಲ್ಲಿರುವ ಅನೇಕ ಸಂಶೋಧಕರು ತಮ್ಮ ಪ್ರಯೋಗಾತ್ಮಕ ಫಲಿತಾಂಶಗಳನ್ನು ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಾರೆ ಮತ್ತು ಅವರು 0 991 ರ R ವರ್ಗ ಮೌಲ್ಯವನ್ನು ಪಡೆದರು ಕೆಲವೊಮ್ಮೆ ಅವರು 1 ಅನ್ನು ಕೂಡ ಹೇಳಬಹುದು ನಿರ್ಣಯದ ಗುಣಾಂಕದ ಅರ್ಥವೇನು ಆರ್ ಸ್ಕ್ವೇರ್ ಎಂಬುದು ಸಣ್ಣ ರೂಪ ಅಥವಾ ನಿರ್ಣಯದ ಗುಣಾಂಕದ ನಾಮಕರಣವಾಗಿದೆ ಆದ್ದರಿಂದ ಇದು ರೇಖೀಯ ರಿಗ್ರೆಷನ್ ಮಾದರಿಯ ಲೆಕ್ಕ ಅಥವಾ ವಿವರಿಸಲಾದ ಒಟ್ಟು ವ್ಯತ್ಯಾಸದ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ ಪ್ರಯೋಗಗಳು ವೈವಿಧ್ಯತೆಗಳು ಅಥವಾ ಮಾರ್ಪಾಡಿನ ಅರ್ಥ ಮತ್ತು ನೀವು ಗಣಿತದ ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ಪ್ರಸ್ತಾವಿತ ಮಾದರಿಯಿಂದ ಎಲ್ಲಾ ವ್ಯತ್ಯಾಸಗಳು ಅಥವಾ ವ್ಯತ್ಯಾಸಗಳು ಸಂಪೂರ್ಣವಾಗಿ ವಿವರಿಸಿದರೆ ನೀವು ಸಮಸ್ಯೆಯನ್ನು ಪರಿಹರಿಸಿರುವಂತೆ ಅಥವಾ ಸಮಸ್ಯೆಯನ್ನು ಬಿರುಕುಗೊಳಿಸಿದಂತೆ ತೋರುತ್ತಿದೆ ಮತ್ತು ನೀವು 1 ರ ವರ್ಗವನ್ನು ಪಡೆದುಕೊಳ್ಳುತ್ತೀರಿ ನೀವು 1 ನೇ ವರ್ಗ ಮೌಲ್ಯವನ್ನು ಪಡೆಯುತ್ತೀರಿ ಸಂಖ್ಯೆ ನೀವು ಅಂದಾಜು ಮಾಡಲು ಬಯಸುವ ಅಸ್ಥಿರಗಳ ಪ್ರಾಯೋಗಿಕ ರನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ನಂತರ ನೀವು ರೇಖೀಯ ಬೀಜಗಣಿತದ ಸಮಸ್ಯೆಯನ್ನು ಪರಿಹರಿಸುತ್ತೀರಿ ಮತ್ತು ನಿಜವಾದ ಸಂಖ್ಯಾಶಾಸ್ತ್ರೀಯ ಹಿಂಜರಿಕೆಯನ್ನು ವಿಶ್ಲೇಷಿಸುವ ಸಮಸ್ಯೆಯಾಗಿರುವುದಿಲ್ಲ ಆದ್ದರಿಂದ ನೀವು ಯಾವಾಗಲೂ R ವರ್ಗವು 1 ಕ್ಕೆ ಸಮನಾಗಿರುತ್ತದೆ ನೀವು ಇನ್ನೊಂದು R ರ ವರ್ಗವನ್ನು ಪಡೆಯುವ ಮತ್ತೊಂದು ವಿಧಾನವು ನಿಮ್ಮ ಹಿಂಜರಿತದ ಮಾದರಿಗೆ ಇನ್ನಷ್ಟು ಹೆಚ್ಚು ಅನುಪಯುಕ್ತ ಪದಗಳನ್ನು ಸೇರಿಸುವುದನ್ನು ಮುಂದುವರೆಸುತ್ತದೆ ನೀವು ಬೀಟಾ 11 X 1 ವರ್ಗ ಬೀಟಾ 22 X 2 ವರ್ಗ ಮತ್ತು ಹೀಗೆ ನಿಮ್ಮ ಮಾದರಿಗೆ ಕೆಲವು ರೇಖಾತ್ಮಕವಲ್ಲದ ಅಥವಾ ವಕ್ರತೆಯನ್ನು ನೀವು ಪರಿಚಯಿಸುತ್ತಿದ್ದೀರೆಂದು ನೋಡಬಹುದಾಗಿದೆ ಆದರೆ ಗುಣಾಂಕಗಳು ಇನ್ನೂ ಬೀಟಾ 11 ಮತ್ತು ಬೀಟಾ 22 ರಂತೆ ಉಳಿದಿರುವವರೆಗೂ ಇದು ಒಂದು ಹಿಂಜರಿಕೆಯನ್ನು ರೂಪಿಸುತ್ತದೆ ಆದ್ದರಿಂದ ನೀವು ಎಕ್ಸ್ 1 ಸ್ಕ್ವೇರ್ ಮತ್ತು ಎಕ್ಸ್ 2 ಗೆ ಅನುಗುಣವಾದ ಮತ್ತೊಂದು ಅಥವಾ ಹೆಚ್ಚುವರಿ ಕಾಲಮ್ಗಳನ್ನು ನಿಮ್ಮ ಡಿಸೈನ್ ಮ್ಯಾಟ್ರಿಕ್ಸ್ ಎಕ್ಸ್ನಲ್ಲಿ ವರ್ಗಾಯಿಸಿ ನಂತರ ರಿಗ್ರೆಷನ್ ನಿಯತಾಂಕಗಳನ್ನು ಪಡೆಯಲು ಅದೇ ರೀತಿಯಲ್ಲಿ ಅದನ್ನು ನಿರ್ವಹಿಸಿ ಆದ್ದರಿಂದ ನಾವು ಇನ್ನೂ ಆರ್ ಸ್ಕ್ವೇರ್ನ ವಿಷಯದಲ್ಲಿದ್ದೆವು ಆದ್ದರಿಂದ ಆರ್ ಸ್ಕ್ವೇರ್ನ ಅವಾಸ್ತವಿಕವಾಗಿ ಹೆಚ್ಚಿನ ಮೌಲ್ಯಕ್ಕೆ ಗುರಿ ನೀಡುವುದಿಲ್ಲ ಏಕೆಂದರೆ ನೀವು ಅದನ್ನು ಸಾಧ್ಯವಾದಷ್ಟು ಪರಿಪೂರ್ಣವಾಗಿಸಲು ಬಯಸುತ್ತೀರಿ 84 ರ ಆರ್ ಸ್ಕ್ವೇರ್ ಮೌಲ್ಯದೊಂದಿಗೆ ರಿಗ್ರೆಷನ್ ಮಾಡೆಲ್ ಬಹುಶಃ ಹೆಚ್ಚು ದೃಢವಾದದ್ದು ಮತ್ತು 15 ಪ್ಯಾರಾಮೀಟರ್ಗಳನ್ನು ಹೊಂದಿರುವ ರಿಗ್ರೆಷನ್ ಮಾದರಿಯು ಹೆಚ್ಚು ತಿಳಿವಳಿಕೆ ಮತ್ತು ವಿಶ್ವಾಸಾರ್ಹವಾಗಿರಬಹುದು ಮತ್ತು ನಂತರ ಇದು ಆರ್ ರ ವರ್ಗ ಮೌಲ್ಯ 1 ಆಗಿರುತ್ತದೆ ಅಂತಹ ಒಂದು ಮಾದರಿ ವಾಸ್ತವವಾಗಿ ಇರಬಹುದು ಅಸ್ಥಿರ ಮತ್ತು ಬಹಳ ಸೂಕ್ಷ್ಮ ಆದ್ದರಿಂದ ಇದು ಸ್ವೀಕಾರಾರ್ಹ ಆರ್ ವರ್ಗವನ್ನು ಪ್ರಮಾಣೀಕರಿಸುವುದು ಹೇಗೆ ನಾವು ತುಂಬಾ ಪರಿಮಾಣಗಳನ್ನು ಪರಿಚಯಿಸುತ್ತಿದ್ದರೆ R ವರ್ಗವನ್ನು ದಂಡಪಡಿಸುವಂತಹ ನಾವು ಹೊಂದಿದ R ವರ್ಗ ಎಂದು ಕರೆಯುತ್ತೇವೆ ಆದ್ದರಿಂದ ಈಗ ನಾವು R ಮೊತ್ತವನ್ನು 1 ಮೈನಸ್ ಮೊತ್ತದ ದೋಷದ ಮೊತ್ತವನ್ನು n ಮೈನಸ್ ಪಿ ಮೂಲಕ n ನ ಮೈನಸ್ 1 ರಂತೆ ಒಟ್ಟು ಮೊತ್ತದ ಮೂಲಕ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು 1 ಮೈನಸ್ ಸರಾಸರಿ ಸ್ಕ್ವೇರ್ ದೋಷವನ್ನು ಪಡೆಯುತ್ತೇವೆ ಮತ್ತು ಸರಾಸರಿ ಸ್ಕ್ವೇರ್ ಒಟ್ಟು ಹಾಗಾಗಿ ನಿಯತಾಂಕಗಳ ಸಂಖ್ಯೆಯು ಹೆಚ್ಚಾಗುವಾಗ ನಾನು ಮೊದಲಿಗೆ ಹೇಳಿದಂತೆ k ಪ್ಲಸ್ 1 ಗೆ ಸಮಾನವಾಗಿರುತ್ತದೆ ಆದ್ದರಿಂದ p ಹೆಚ್ಚಾಗುವಾಗ ಈ ಪದವು n ಮೈನಸ್ ಪಿ ಕಡಿಮೆಯಾಗುತ್ತದೆ ಆದ್ದರಿಂದ ಅಂಶ ಪದವು ಹೆಚ್ಚಾಗುತ್ತದೆ ಅಂಶ ಪದವು ಹೆಚ್ಚಾಗಲು ಪ್ರಾರಂಭಿಸಿದಾಗ R ವರ್ಗ ಮೌಲ್ಯ ಅಥವಾ ಸರಿಹೊಂದಿಸಲಾದ R ವರ್ಗ ಮೌಲ್ಯವು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಆದ್ದರಿಂದ ಆರ್ ಸ್ಕ್ವೇರ್ ಮೌಲ್ಯವು ಹೆಚ್ಚುತ್ತಿದ್ದರೂ ಸಹ ಇದು ನಮಗೆ ಹೇಳುತ್ತದೆ ಸರಿಹೊಂದಿದ R ವರ್ಗ ಮೌಲ್ಯವು ಈ n ಮೈನಸ್ ಪಿ ಪರಿಣಾಮದ ಕಾರಣದಿಂದಾಗಿ ಕಡಿಮೆಯಾಗಬಹುದು ನೀವು R ಪರಿವರ್ತನೆಯನ್ನು ಸರಿಹೊಂದಿಸಿದಾಗ ಮಾತ್ರ ಹೆಚ್ಚಿನ ಸಂಖ್ಯೆಯ ನಿಯತಾಂಕಗಳೊಂದಿಗೆ ಹೆಚ್ಚಾಗುತ್ತದೆ ನಂತರ ಸಾಮರ್ಥ್ಯಗಳನ್ನು ಊಹಿಸುವ ಮಾದರಿಗಳನ್ನು ಸುಧಾರಿಸಲು ಆ ನಿಯತಾಂಕಗಳನ್ನು ಅಗತ್ಯವಿದೆ ಸರಾಸರಿ ಚೌಕ ದೋಷದ ಪದವು ಎರಡು ಘಟಕಗಳನ್ನು ಹೊಂದಿದ್ದರೆ ದೋಷದ ಚೌಕಗಳ ಮೊತ್ತ ಮತ್ತು n ಮೈನಸ್ p ಇದ್ದರೆ ನಾನು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಹೆಚ್ಚುವರಿ ಪ್ಯಾರಾಮೀಟರ್ ಅನ್ನು ನೀವು ಸೇರಿಸಿದಾಗ ದೋಷದ ಚೌಕಗಳ ಮೊತ್ತವು ಗಣನೀಯವಾಗಿ ಕಡಿಮೆಯಾದರೆ ಅದು ಎನ್ ಮೈನಸ್ ಪಿ ನಲ್ಲಿನ ಇಳಿತದ ಹೆಚ್ಚಳಕ್ಕಿಂತ ಹೆಚ್ಚಿನ ಕಡಿತವನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಅದನ್ನು ಎಚ್ಚರಿಕೆಯಿಂದ ನೋಡಿದರೆ ಎನ್ ದೋಷವು ಕಡಿಮೆಯಾಗುವುದಕ್ಕಿಂತ ಎಸ್ಎಸ್ ದೋಷವು ವೇಗದಲ್ಲಿ ಕಡಿಮೆಯಾಗುತ್ತಿದ್ದರೆ ನೀವು ಇಲ್ಲಿ ಲಯರೇಖೆಯ ಒಟ್ಟಾರೆ ಅಂಶದಲ್ಲಿ ಕಡಿಮೆಯಾಗಬಹುದು ಮತ್ತು ನೀವು ಆರ್ ವರ್ಗವು ವಾಸ್ತವವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಯಾವುದೇ ರೀತಿಯಲ್ಲಿ R ವರ್ಗವನ್ನು ಮಾತ್ರ ನೋಡಲಾಗುವುದಿಲ್ಲ ಆದರೆ R ಚೌಕಟ್ಟು ಸರಿಹೊಂದಿಸಲ್ಪಟ್ಟಿದೆ ಅಥವಾ ಹೆಚ್ಚಿನ ನಿಯತಾಂಕಗಳನ್ನು ಸೇರಿಸುವುದರೊಂದಿಗೆ ಕಡಿಮೆಯಾಗುತ್ತಿದೆಯೇ ಎಂಬುದನ್ನು ನೋಡಲು ಸರಿಹೊಂದಿಸಲಾದ R ವರ್ಗವನ್ನು ನೋಡಿ R ವರ್ಗವನ್ನು ಸರಿಹೊಂದಿಸಿದರೆ ಹೆಚ್ಚಿನ ನಿಯತಾಂಕಗಳನ್ನು ಸೇರಿಸುವುದರೊಂದಿಗೆ ಕಡಿಮೆಯಾಗುತ್ತಿದ್ದರೆ ನೀವು ಆ ನಿಯತಾಂಕಗಳನ್ನು ಉತ್ತಮವಾಗಿ ಸೇರಿಸಿಕೊಳ್ಳುವುದಿಲ್ಲ ಮತ್ತು ಸರಳವಾದ ಮಾದರಿಯೊಂದಿಗೆ ಬಿಡಬೇಡಿ ಸರಿ ಈಗ ನೀವು ಸಾಹಿತ್ಯದ ಪ್ರಾಯೋಗಿಕ ವಿನ್ಯಾಸ ಪತ್ರಗಳನ್ನು ನೋಡಿದಾಗ ಅವರು ಎರಡನೆಯ ಕ್ರಮದ ಮಾದರಿಯಲ್ಲಿ ಹರಡುತ್ತಿದ್ದಾರೆ ಎರಡನೆಯ ಕ್ರಮದ ಮಾದರಿಗಳಲ್ಲಿ ಮೊದಲನೆಯದು ಏನು ನೀವು ಪ್ರಾಯೋಗಿಕ ವಿನ್ಯಾಸ ಜಾಗವನ್ನು ನೋಡಿದಾಗ ಅದು ಇನ್ನು ಮುಂದೆ ಪ್ಲ್ಯಾನರ್ ಆಗಿಲ್ಲ ಆದರೆ ಅದು ಶಿಖರಗಳು ಇರಬಹುದು ಮತ್ತುಅಥವಾ ಕಣಿವೆಗಳಿಂದ ಗುರುತಿಸಲಾಗಿದೆ ಪೀಕ್ ಪರ್ವತ ರೀತಿಯ ವಿಷಯವಾಗಿದೆ ಮತ್ತು ಕಣಿವೆಯು ಪ್ರಾಯೋಗಿಕ ಪ್ರತಿಕ್ರಿಯೆಯ ಜಾಗದಲ್ಲಿ ಖಿನ್ನತೆಯ ಭೌಗೋಳಿಕತೆಯಾಗಿದೆ ಆದ್ದರಿಂದ ಈ ಶಿಖರಗಳು ಮತ್ತು ಕಣಿವೆಗಳನ್ನು ಸೆರೆಹಿಡಿಯುವ ಸಲುವಾಗಿ ಎರಡನೇ ಆದೇಶದ ಮಾದರಿಗಳು ಬೇಕಾಗುತ್ತವೆ ಮತ್ತು ನೀವು ಶಿಖರಗಳು ಮತ್ತು ಕಣಿವೆಗಳ ಬಗ್ಗೆ ಮಾತನಾಡುವ ಕ್ಷಣ ನೀವು ಅತ್ಯುತ್ತಮ ಸಂಭವನೀಯ ಗರಿಷ್ಟ ಸ್ಥಿತಿ ಅಥವಾ ಅತ್ಯುತ್ತಮವಾದ ಕನಿಷ್ಠ ಸ್ಥಿತಿಯನ್ನು ನೋಡುತ್ತಿರುವಿರಿ ಕೆಲವೊಮ್ಮೆ ಗರಿಷ್ಟ ಹೆಚ್ಚು ಮತ್ತು ಇತರ ಕೆಲವು ಸಂದರ್ಭಗಳಲ್ಲಿ ಗರಿಷ್ಠ ಕಡಿಮೆ ಮೌಲ್ಯ ಇರಬಹುದು ಆದ್ದರಿಂದ ನಾವು ಸರಿಯಾದ ಗರಿಷ್ಟತೆಯನ್ನು ಕಂಡುಕೊಳ್ಳಬೇಕು ಮತ್ತು ಖಚಿತಪಡಿಸಿಕೊಳ್ಳಬೇಕು ಬಹು ಶಿಖರಗಳು ಮತ್ತು ಬಹು ಕಣಿವೆಗಳು ಇರಬಹುದು ಮತ್ತು ನಾವು ಸಬ್ ಸೂಕ್ತವಾದ ಪರಿಹಾರವನ್ನು ತೃಪ್ತಿಗೊಳಿಸಬಾರದು ಸರಿ ಈಗ ನಾವು ಎರಡನೇ ಆರ್ಡರ್ ಮಾದರಿಗಳನ್ನು ಹೇಗೆ ಪ್ರತಿನಿಧಿಸುತ್ತೇವೆ ಆದ್ದರಿಂದ ಇದು ಎರಡನೇ ಕ್ರಮ ಮಾದರಿಯ ರೂಪವಾಗಿದೆ ಇದು ತುಂಬಾ ಜಟಿಲವಾಗಿದೆ ಅದು ಹಾಗೆ ತೋರುತ್ತಿರುವಾಗಲೂ y beta not plus sigma ಎಂಬುದು 1 ಬೀಟಾ i X i ಗೆ ಸಮಾನವಾಗಿರುತ್ತದೆ ಮತ್ತು ನಂತರ ನೀವು ಸಿಗ್ಮಾವನ್ನು ಹೊಂದಿದ್ದೀರಿ jj ಗಿಂತ ನಾನು ಕಡಿಮೆ 2 k ಗೆ beta ij x i x j plus sigma 1 ಗೆ ಸಮನಾಗಿರುತ್ತದೆ ಕೆ ಬೀಟಾ II ಎಕ್ಸ್ ನಾನು ಸ್ಕ್ವೇರ್ಡ್ ಪ್ಲಸ್ ಎಪ್ಸಿಲಾನ್ ಸರಿ ಮೊದಲನೆಯದು ಕಾಣುವಂತೆಯೇ ಇದು ಚಿಹ್ನೆಗಳ ಅಂಶಗಳ ಸಂಯೋಜನೆ ಸಂಕೀರ್ಣವಾಗುವುದಿಲ್ಲ ಎರಡನೆಯದು ಅಂಶಗಳ ನಡುವೆ ಒಳಗೊಂಡಿರುವ ಎಲ್ಲ ಸಂಭವನೀಯ ಸಂವಹನಗಳ ಸಂಯೋಜನೆಯಾಗಿದೆ ಮತ್ತು ನಂತರ ನೀವು ಕ್ವಾಡ್ರಾಟಿಕ್ ಪದದ ಪರಿಣಾಮ X 1 ಸ್ಕ್ವೇರ್ ಮತ್ತು ಎಕ್ಸ್ 2 ಸ್ಕ್ವೇರ್ ಅನ್ನು ಕೂಡಾ ಹೊಂದಿರುತ್ತೀರಿ ಉದಾಹರಣೆಗೆ ನೀವು ಎರಡು ಅಂಶಗಳು ಅಥವಾ ಎರಡು ಅಸ್ಥಿರಗಳ ಬಗ್ಗೆ ಮಾತನಾಡುತ್ತಿದ್ದರೆ ನಿಮಗೆ beta naught ಪ್ಲಸ್ ಬೀಟಾ 1 ಎಕ್ಸ್ 1 ಪ್ಲಸ್ ಬೀಟಾ 2 ಎಕ್ಸ್ 2 ಪ್ಲಸ್ ಬೀಟಾ 12 ಎಕ್ಸ್ 1 ಎಕ್ಸ್ 2 ಅನ್ನು ಹೊಂದಿರುತ್ತದೆ ಆಗ ನೀವು ಬೀಟಾ 11 ಎಕ್ಸ್ 1 ಸ್ಕ್ವೇರ್ ಮತ್ತು ಬೀಟಾ 22 ಎಕ್ಸ್ 2 ಸ್ಕ್ವೇರ್ಡ್ ಮತ್ತು ದೋಷದ ಘಟಕ ಸಾಮಾನ್ಯ ಸಂದರ್ಭದಲ್ಲಿ ಈ ಅಂದಾಜಿನ ರಚನೆಯ ಆಧಾರದ ಮೇಲೆ ನೀವು ಅಂದಾಜು ಮಾಡಲು ಎಷ್ಟು ನಿಯತಾಂಕಗಳನ್ನು ಕಂಡುಹಿಡಿಯಬಹುದು ಎಂದು ತಿಳಿದುಕೊಳ್ಳಬಹುದು ನಾವು ಈಗ ಈ ವಿಶಯ ನಿಲ್ಲಿಸುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿ ಮುಂದುವರೆಯುತ್ತೇನೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಗಮನಕ್ಕಾಗಿ ಧನ್ಯವಾದಗಳು